ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಭದ್ರತೆಯ ಕೋರ್ಸ್ ಗೆ ಸ್ವಾಗತ ಇದು ಎಂಟನೇ ವಾರದ ಮೊದಲ ಭಾಗ ಆದ್ದರಿಂದ ಪರದೆಯ ಮೇಲಿನ ಪ್ರೊಫೈಲ್ ಗಳನ್ನು ನೋಡಿ ಇದು ಪೊನ್ನುರಂಗಂ ಡಾಟ್ ಕುಮಾರಗುರು ponnurangam kumaraguru ಎಂಬ ಮೊದಲ ಫೇಸ್ಬುಕ್ ಹ್ಯಾಂಡಲ್ ಅನ್ನು ಹೊಂದಿದೆ ಎರಡನೆಯದು ಟ್ವಿಟರ್ ಪ್ರೊಫೈಲ್ ಪೊಂಗುರು ಮತ್ತು ಮೂರನೆಯದು ಲಿಂಕ್ಡ್ಇನ್ ಅದು ಮತ್ತೆ ಪೊಂಗುರು ಆದ್ದರಿಂದ ಪ್ರಶ್ನೆಯೆಂದರೆ ನೀವು ವಾಸ್ತವವಾಗಿ ಈ ಎಲ್ಲಾ ಮೂರು ಯು ಆರ್ ಎಲ್ ಗಳನ್ನು ಅಥವಾ ಈ ಎಲ್ಲಾ ಮೂರು ಪ್ರೊಫೈಲ್ ಗಳನ್ನು ಹೊಂದಿಸಬಹುದೇ ಮತ್ತು ಅದೇ ಪ್ರೊಫೈಲ್ ಎಂದು ಹೇಳಬಹುದೇ ಅದು ಪ್ರಶ್ನೆಯಾಗಿದೆ ನಾವು ಈ ಕೋರ್ಸ್ ನ ಈ ವಾರದಲ್ಲಿ ಇದನ್ನು ಪ್ರಯತ್ನಿಸೋಣ ಮತ್ತು ಉತ್ತರಿಸೋಣ ನಾನು ಫೇಸ್ಬುಕ್ ನಿಂದ ಪೊನ್ನುರಂಗಂ ಕುಮಾರಗುರು ponnurangam kumaraguru ಟ್ವಿಟರ್ ನಿಂದ ಪೊಂಗುರು ಮತ್ತು ಲಿಂಕ್ಡ್ಇನ್ ನಿಂದ ಪೊಂಗುರು ಹ್ಯಾಂಡಲ್ ಗಳನ್ನು ಹೊಂದಿದ್ದೇನೆ ನಾನು ಇದನ್ನು ನಿಜವಾಗಿಯೂ ಬಳಸಬಹುದೇ ಈ ಮೂರು ಪ್ರೊಫೈಲ್ ಗಳು ಒಂದೇ ಎಂದು ಖಚಿತಪಡಿಸಿಕೊಳ್ಳಲು ಅಥವಾ ಈ ಮೂರು ಪ್ರೊಫೈಲ್ ಗಳು ಒಂದೇ ಆಗಿವೆಯೇ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾನು ಏನು ಮಾಡಬೇಕು ವಾಸ್ತವವಾಗಿ ಅನೇಕ ಪರೀಕ್ಷಾ ಪ್ರಕರಣಗಳಿವೆ ಸನ್ನಿವೇಶಗಳಿವೆ ನಾನು ಸ್ವಲ್ಪ ಸಮಯದ ನಂತರ ಉಪನ್ಯಾಸದಲ್ಲಿ ಚರ್ಚಿಸುತ್ತೇನೆ ಇಲ್ಲಿ ಮೊದಲನೆಯದು ನನ್ನ ಫೇಸ್ಬುಕ್ ಪ್ರೊಫೈಲ್ ಕೆಳಭಾಗದಲ್ಲಿರುವದು ನನ್ನ ಟ್ವಿಟರ್ ಪ್ರೊಫೈಲ್ ಆಗಿದೆ ಮುಂದಿನ ಸ್ಲೈಡ್ ಯಾವುದೆಂದರೆ ಇದು ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಸಾರ್ವಜನಿಕ ಲಿಂಕ್ಡ್ಇನ್ ಪ್ರೊಫೈಲ್ ಆದ್ದರಿಂದ ನೀವು ಈ ಮೂರು ಚಿತ್ರಗಳನ್ನು ನೋಡಿದರೆ ನೀವು ನಿಜವಾಗಿ ನೋಡಬಹುದು ಅಥವಾ ಈ ಮೂರು ಪ್ರೊಫೈಲ್ ಗಳು ನನ್ನದೇ ಎಂದು ನಿರ್ಧರಿಸಲು ನೀವು ಬಳಸಬಹುದಾದ ಕೆಲವು ವೈಶಿಷ್ಟ್ಯಗಳ ಬಗ್ಗೆ ನೀವು ನಿಜವಾಗಿಯೂ ಯೋಚಿಸಬಹುದು ಉದಾಹರಣೆಗೆ ನೀವು ನನ್ನ ಪ್ರೊಫೈಲ್ ಚಿತ್ರವನ್ನು ಎರಡರಲ್ಲೂ ನೋಡಬಹುದು ಅವುಗಳು ಒಂದೇ ಆಗಿವೆ ಎಂದು ತೋರುತ್ತದೆ ನೀವು ಬಹುಶಃ ಫೇಸ್ಬುಕ್ ನಲ್ಲಿ ನಾನು ಹೊಂದಿರುವ ಕೆಲವು ಸ್ನೇಹಿತರು ಮತ್ತು ನನ್ನನ್ನು ಅನುಸರಿಸುತ್ತಿರುವ ಜನರನ್ನು ಅಥವಾ ನಂತರ ನಾನು ಟ್ವಿಟರ್ ನಲ್ಲಿ ಅನುಸರಿಸುತ್ತಿರುವ ಖಾತೆಗಳನ್ನು ನೋಡಬಹುದು ನಿರ್ಧಾರ ತೆಗೆದುಕೊಳ್ಳಲು ನೀವು ಈ ಕೆಲವು ವೈಶಿಷ್ಟ್ಯಗಳನ್ನು ನೋಡಬಹುದು ದುರದೃಷ್ಟವಶಾತ್ ನಾನು ಲಿಂಕ್ಡ್ಇನ್ ನಲ್ಲಿ ಹೊಂದಿರುವ ಸಾರ್ವಜನಿಕ ಪ್ರೊಫೈಲ್ ನಲ್ಲಿ ಯಾವುದೇ ಪ್ರೊಫೈಲ್ ಚಿತ್ರವಿಲ್ಲ ಆದರೆ ಐಐಐಟಿ ದೆಹಲಿ ಯಲ್ಲಿ ಸಹಾಯಕ ಪ್ರಾಧ್ಯಾಪಕ ಡಾಟಾ ಸೆಕ್ಯುರಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಕಾರ್ನೆಗೀ ಮೆಲಾನ್ ವಿಶ್ವವಿದ್ಯಾಲಯ ಮತ್ತು ಅಂತಹ ಸಂಪರ್ಕಗಳಂತಹ ವಿವರಗಳಿವೆ ಉದಾಹರಣೆಗೆ ನನ್ನ ವೈಯಕ್ತಿಕ ಜಾಲತಾಣ ಇಲ್ಲಿಂದ ವೈಯಕ್ತಿಕ ಜಾಲತಾಣ ನಿಜವಾಗಿಯೂ ದೆಹಲಿ ಯ ಐಐಐಟಿ ನಲ್ಲಿರುವ ನನ್ನ ಜಾಲತಾಣಕ್ಕೆ ಲಿಂಕ್ ಆಗಿರಬಹುದು ಆದ್ದರಿಂದ ಫೇಸ್ಬುಕ್ ಮತ್ತು ಟ್ವಿಟರ್ ಎರಡರಲ್ಲೂ ಇದು ಒಂದೇ ವಿವರವಾಗಿದೆಯೇ ಎಂದು ಕಂಡುಹಿಡಿಯಲು ನೀವು ಈ ಎಲ್ಲಾ ಸಂಪರ್ಕಗಳನ್ನು ಮಾಡಬಹುದು ನಿಮ್ಮಲ್ಲಿ ಹಲವರು ಈ ಉಪನ್ಯಾಸವನ್ನು ಕೇಳುತ್ತಿರುವಿರಿ ಎಂದು ನನಗೆ ಖಾತ್ರಿಯಿದೆ ಆದ್ದರಿಂದ ನೀವೇ ಕೇಳಿಕೊಳ್ಳಬಹುದಾದ ಪ್ರಶ್ನೆಯೆಂದರೆ ನಿಮ್ಮ ಸ್ವಂತ ಖಾತೆಗಳು ಒಂದೇ ಆಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ನೀವು ಹೇಗೆ ಒಟ್ಟಿಗೆ ಸೇರಿಸುತ್ತೀರಿ ಆದ್ದರಿಂದ ನಾವು ನೋಡಬೇಕಾಗಿರುವ ಸಮಸ್ಯೆ ಇದು ಆದ್ದರಿಂದ ವಿಭಿನ್ನ ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿ ಸಾಮಾಜಿಕ ಗುರುತುಗಳನ್ನು ಟ್ರ್ಯಾಕ್ ಮಾಡುವುದು ಅದು ಒಂದೇ ಆಗಿವೆಯೇ ಎಂದು ಕಂಡುಹಿಡಿಯುವುದಾಗಿದೆ ಮತ್ತು ಹಿಂದೆ ಯಾವಾಗಲೂ ಉಪನ್ಯಾಸಗಳಲ್ಲಿ ಚರ್ಚಿಸುತ್ತಿರುವ ಈ ವಿಷಯಗಳಲ್ಲಿ ಅನೇಕವನ್ನು ಹೇಳಿದ್ದೇನೆ ಅದು ಕೆಲವು ಸಂಶೋಧನೆಗಳೊಂದಿಗೆ ಸಂಪರ್ಕ ಹೊಂದಿದೆ ಆದ್ದರಿಂದ ನಾನು ಇಂದು ವಿವರವಾಗಿ ಮಾತನಾಡಲಿರುವ ಒಂದು ಸಂಶೋಧನೆ ಇಲ್ಲಿದೆ ಅದು ಅದರ್ ಟೈಮ್ಸ್ ಅದರ್ ವ್ಯಾಲ್ಯೂಸ್ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ ಗಳಾದ್ಯಂತ ಬಳಕೆದಾರರ ಪ್ರೊಫೈಲ್ ಗಳನ್ನು ಲಿಂಕ್ ಮಾಡಲು ಗುಣಲಕ್ಷಣ ಇತಿಹಾಸವನ್ನು ಹೆಚ್ಚಿಸುವುದು ಆದ್ದರಿಂದ ಈ ಸಂಪರ್ಕಗಳನ್ನು ನಿಜವಾಗಿ ತಿಳಿದುಕೊಳ್ಳುವುದರ ದೊಡ್ಡ ಪ್ರಯೋಜನ ಅವು ಒಂದೇ ಆಗಿವೆಯೇ ಎಂಬುದು ನಿಜವಾಗಿ ತುಂಬಾ ಉಪಯುಕ್ತವಾಗಿದೆ ನಾವು ಈ ಸ್ಲೈಡ್ ಅನ್ನು ನೋಡೋಣ ದಯವಿಟ್ಟು ಈ ಸ್ಲೈಡ್ ಅನ್ನು ನೋಡಿ ಇದು ಪ್ರೇಕ್ಷಕರನ್ನು ನಕಲು ಮಾಡುವ ಬಗ್ಗೆ ಹೇಳುತ್ತದೆ ಈ ಸಂದರ್ಭದಲ್ಲಿ ಫೇಸ್ಬುಕ್ ಪುಟದಲ್ಲಿ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ಲೈಕ್ ಗಳು ಮತ್ತು ಖಾತೆಯನ್ನು ಹೊಂದಿರುವ ಸುಮಾರು ಒಂದು ಲಕ್ಷದ ಐವತ್ತಮೂರು ಸಾವಿರ ಅನುಯಾಯಿಗಳು ಮತ್ತು ಲಿಂಕ್ಡ್ಇನ್ ನಲ್ಲಿ ಸುಮಾರು ಎಂಟು ಲಕ್ಷ ಅನುಯಾಯಿಗಳಿದ್ದಾರೆ ಆದ್ದರಿಂದ ಪ್ರಶ್ನೆಯೆಂದರೆ ನಾನು ಜಾಹೀರಾತನ್ನು ಕಳುಹಿಸಿದರೆ ಈ ಬಳಕೆದಾರರಿಗೆ ನಾನು ಕೆಲವು ಮಾಹಿತಿಯನ್ನು ನಿಜವಾಗಿ ಎಲ್ಲಿ ಕಳುಹಿಸಬೇಕು ಅದು ಒಂದೇ ಆಗಿರುತ್ತದೆಯೇ ಅದು ಅವರೆಲ್ಲರ ಮೊತ್ತವಾಗಿದೆಯೇ ಅಥವಾ ಅದು ಚಿಕ್ಕದಾಗಿದೆಯೇ ಏಕೆಂದರೆ ಈ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಪ್ರೊಫೈಲ್ ಗಳಲ್ಲಿ ಅದು ಸಾಧ್ಯವಾಗಬಹುದು ಅದೇ ಬಳಕೆದಾರರು ವಾಸ್ತವವಾಗಿ ಟ್ವಿಟ್ಟರ್ ನಲ್ಲಿ ಒಂದು ಲಕ್ಷದ ಐವತ್ತು ಮೂರು ಸಾವಿರ ಮತ್ತು ಅದೇ ಬಳಕೆದಾರರು ವಾಸ್ತವವಾಗಿ ಲಿಂಕ್ಡ್ಇನ್ ನಲ್ಲಿದ್ದರು ಉದಾಹರಣೆಗೆ ಈ ಉಪನ್ಯಾಸವನ್ನು ಕೇಳುವ ನಿಮ್ಮಲ್ಲಿ ಕೆಲವರು ಫೇಸ್ ಬುಕ್ Facebook ಟ್ವಿಟ್ಟರ್ ಮತ್ತು ಲಿಂಕ್ಡ್ಇನ್ LinkedIn ನಲ್ಲಿ ಖಾತೆಗಳನ್ನು ಹೊಂದಿರುತ್ತೀರಿ ಎಂದು ನನಗೆ ಖಾತ್ರಿಯಿದೆ ನೀವು ಮೂರರಲ್ಲಿ ಖಾತೆಯನ್ನು ಹೊಂದಿದ್ದರೆ ಮತ್ತು ಪಿ ಕೆ ನಿಮಗೆ ಎನ್ ಪಿ ಟಿ ಇ ಎಲ್ ನಲ್ಲಿ PSOSM ಕುರಿತು ಮಾಹಿತಿಯನ್ನು ಕಳುಹಿಸಲು ಬಯಸಿದರೆ ಅದೇ ಹ್ಯಾಂಡಲ್ ಗೆ ಮಾಹಿತಿಯನ್ನು ಕಳುಹಿಸುವುದು ನಿಷ್ಪ್ರಯೋಜಕವಾಗಿದೆ ಅಂದರೆ ಫೇಸ್ಬುಕ್ ನಲ್ಲಿ ಸೋನು ಗುಪ್ತಾ ಟ್ವಿಟರ್ ನಲ್ಲಿ ಸೋನು ಗುಪ್ತಾ ಮತ್ತು ಲಿಂಕ್ಡ್ಇನ್ ನಲ್ಲಿ ಸೋನು ಡಾಟ್ ಗುಪ್ತಾ 24 ಏಕೆಂದರೆ ಅದು ಅದೇ ವ್ಯಕ್ತಿ ಎಲ್ಲಾ ಮೂರು ಖಾತೆಗಳಲ್ಲಿ ಒಂದೇ ವ್ಯಕ್ತಿಗೆ ಎನ್ ಪಿ ಟಿ ಇ ಎಲ್ ನಲ್ಲಿ PSOSM ಉಲ್ಲೇಖಿತ ಸಮಯ 0547 ಕುರಿತು ಈ ಮಾಹಿತಿಯನ್ನು ಕಳುಹಿಸುವಲ್ಲಿ ನಾವು ನಿಜವಾಗಿಯೂ ನಮ್ಮ ಸಂಪನ್ಮೂಲಗಳನ್ನು ವ್ಯರ್ಥ ಮಾಡುತ್ತಿದ್ದೇವೆ ಆದ್ದರಿಂದ ಇದು ವಾಸ್ತವವಾಗಿ ನೋಡಲು ಸಮಸ್ಯೆಯಾಗಿದೆ ಪ್ರಶ್ನೆಯೆಂದರೆ ಜನರು ಸಾಮಾಜಿಕ ಮಾಧ್ಯಮದಲ್ಲಿ ಬಹು ಖಾತೆಗಳನ್ನು ಹೊಂದಿದ್ದಾರೆ ಮತ್ತು ಅವರೆಲ್ಲರಿಗೂ ಮಾಹಿತಿಯನ್ನು ಕಳುಹಿಸುತ್ತಿದ್ದಾರೆ ನೀವು ಜನರಿಗೆ ಒಮ್ಮೆ ಮಾತ್ರ ಮಾಹಿತಿಯನ್ನು ಕಳುಹಿಸಲು ಬಯಸುತ್ತೀರಿ ಅದು ಗುರಿಯಾಗಿದೆ ಆದರೆ ಈ ಸಮಸ್ಯೆಗೆ ಹಲವು ಪರೀಕ್ಷಾ ಪ್ರಕರಣಗಳಿವೆ ಈ ಉಪನ್ಯಾಸದ ಕೊನೆಯಲ್ಲಿ ನಾನು ಕಾನೂನು ಜಾರಿ ಉಲ್ಲೇಖಿತ ಸಮಯ 0617 ಸಂಸ್ಥೆಗಳು ಮತ್ತು ಇತರ ಸಂದರ್ಭಗಳಲ್ಲಿ ಕೆಲವು ಇತರ ಪರೀಕ್ಷಾ ಪ್ರಕರಣಗಳ ಬಗ್ಗೆ ಮಾತನಾಡುತ್ತೇನೆ ವಾಸ್ತವವಾಗಿ ಅವುಗಳನ್ನು ಒಟ್ಟುಗೂಡಿಸುವ ತಾಂತ್ರಿಕ ಸವಾಲು ಕೂಡ ಕಷ್ಟಕರವಾಗಿದೆ ಏಕೆಂದರೆ ನೀವು ಕೆಲವು ನೆಟ್ವರ್ಕ್ ಗಳನ್ನು ನೋಡಿದರೆ ನೀವು ನಿಜವಾಗಿ ವಿವರಗಳನ್ನು ಪಡೆಯುತ್ತೀರಿ ಅದು ಹೆಚ್ಚು ವೈಯಕ್ತಿಕವಾಗಿದೆ ಕೆಲವು ನೆಟ್ವರ್ಕ್ ಗಳಲ್ಲಿ ಅವು ನಿಜವಾಗಿ ವೈಯಕ್ತಿಕವಾಗಿರುವುದಿಲ್ಲ ಉದಾಹರಣೆಗೆ ಮೇಲಿನ ಭಾಗದಲ್ಲಿ ನಾನು ನಿಮಗೆ ಯು ಟ್ಯೂಬ್ ಕುರಿತು ಇಲ್ಲಿ ತೋರಿಸುತ್ತಿದ್ದೇನೆ ವೀಡಿಯೊ ಹಂಚಿಕೆ ಸೇವೆಯಾಗಿದೆ ನೀವು ನಿಜವಾಗಿಯೂ ಅಭಿಪ್ರಾಯಗಳನ್ನು ಪಡೆಯಬಹುದು ಅವರು ಇಷ್ಟಪಡುವದನ್ನು ನೀವು ಪಡೆಯಬಹುದು ಅವರು ನಿಜವಾಗಿ ಯಾವ ರೀತಿಯ ವೀಡಿಯೊ ಗಳನ್ನು ನೋಡಿದ್ದಾರೆ ಅದು ಟಿಂಡರ್ ನಲ್ಲಿ ಡೇಟಿಂಗ್ ಭಾಗದಲ್ಲಿ ಸ್ವಲ್ಪ ವೈಯಕ್ತಿಕ ಮಾಹಿತಿ ಲಭ್ಯವಿದೆ ಲಿಂಕ್ಡ್ಇನ್ ಗೆ ಸಂಪರ್ಕಿಸುತ್ತದೆ ಇದು ವೃತ್ತಿಪರ ಮತ್ತು ಫೇಸ್ಬುಕ್ ಇದು ವೈಯಕ್ತಿಕ ವಿವರಗಳೂ ಹೌದು ಆದ್ದರಿಂದ ಪ್ರಶ್ನೆಯೆಂದರೆ ವಿಭಿನ್ನ ರೀತಿಯ ಮಾಹಿತಿಯನ್ನು ಹೊಂದಿರುವ ಈ ವಿಭಿನ್ನ ಸಾಮಾಜಿಕ ನೆಟ್ವರ್ಕ್ ಗಳಿಂದ ನೀವು ನಿಜವಾಗಿ ಯಾವ ಮಾಹಿತಿಯನ್ನು ಸಂಗ್ರಹಿಸಬಹುದು ನೀವು ಅವುಗಳನ್ನು ಹೇಗೆ ಒಟ್ಟುಗೂಡಿಸುತ್ತೀರಿ ಮತ್ತು ನಾವು ಪ್ರಾರಂಭಿಸಿದ ಪ್ರಶ್ನೆಗೆ ಉತ್ತರವನ್ನು ರಚಿಸುವುದು ಬಹು ಹ್ಯಾಂಡಲ್ ಗಳು ಒಂದೇ ಅಥವಾ ವಿಭಿನ್ನ ಎಂಬುದನ್ನು ಕಂಡುಹಿಡಿಯುವುದು ಅದು ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಪ್ರಶ್ನೆ ಯಾವುದೆಂದರೆ ಪ್ರೊಫೈಲ್ ಲಿಂಕ್ ಮಾಡುವುದಾಗಿದೆ ನಾವು ತೆಗೆದುಕೊಳ್ಳಬಹುದಾದ ವಿಧಾನಗಳು ಯಾವುವು ನಾವು ತೆಗೆದುಕೊಳ್ಳಬಹುದಾದ ವಿಧಾನಗಳು ಸಾಮಾನ್ಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡುತ್ತವೆ ಅಂದರೆ ಫೇಸ್ಬುಕ್ ನನ್ನ ಲಿಂಗ ನನ್ನ ವಯಸ್ಸು ನಾನು ಕೆಲಸ ಮಾಡುವ ನನ್ನ ವಿಶ್ವವಿದ್ಯಾಲಯ ನಾನು ನನ್ನ ಪದವಿಗಳನ್ನು ಪಡೆದ ಸ್ಥಳಗಳನ್ನು ಹೊಂದಿದೆ ಟ್ವಿಟ್ಟರ್ ನಲ್ಲಿ ನನ್ನ ಅನುಯಾಯಿಗಳು ಮತ್ತೆ ನನ್ನ ಪ್ರೊಫೈಲ್ ನಾನು ಸಂಪರ್ಕಗೊಂಡಿರುವ ಜಾಲತಾಣ ನಾನು ಕೆಲಸ ಮಾಡುವ ಸ್ಥಳ ಆ ಎಲ್ಲಾ ಮಾಹಿತಿಯನ್ನು ಹೊಂದಿದೆ ನಾವು ವಾಸ್ತವವಾಗಿ ಎಲ್ಲಾ ಸಾಮಾನ್ಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಬಹುದು ಗುಣಲಕ್ಷಣಗಳನ್ನು ಹೋಲಿಕೆ ಮಾಡಬಹುದು ನಾನು ನಿಮಗೆ ತೋರಿಸಿದ ಉದಾಹರಣೆಯಲ್ಲಿ ಅಂದರೆ ನಾನು ನಿಮಗೆ ಪ್ರೊಫೈಲ್ ಚಿತ್ರ ಒಂದೇ ಎಂದು ತೋರಿಸಿದೆ ಟ್ವಿಟ್ಟರ್ ಮತ್ತು ಫೇಸ್ಬುಕ್ ನಲ್ಲಿ ಪ್ರೊಫೈಲ್ ಚಿತ್ರ ಒಂದೇ ಆಗಿರುತ್ತದೆ ನಾವು ಅದನ್ನು ನಿಜವಾಗಿ ಹೋಲಿಸಬಹುದು ಸಿಂಟ್ಯಾಕ್ಟಿಕ್ ಸೆಮ್ಯಾಂಟಿಕ್ ಅಥವಾ ರೇಖಾ ನಕ್ಷೆ ಆಧಾರಿತವಾಗಿ ಗುಣಲಕ್ಷಣ ಮೌಲ್ಯಗಳನ್ನು ಹೋಲಿಕೆ ಮಾಡಿ ಅದು ನಾನು ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿ ಛಾಪಿಸುತ್ತಿದ್ದೇನೆ ನಾನು ಯಾವ ವಿಷಯವನ್ನು ಪೋಸ್ಟ್ ಮಾಡುತ್ತಿದ್ದೇನೆ ಮತ್ತು ಏನು ಮಾಡುತ್ತೇನೆ ನನ್ನ ಪ್ರೊಫೈಲ್ ಗಳಲ್ಲಿನ ವಿವರಗಳು ಮತ್ತು ರೇಖಾ ನಕ್ಷೆ ಮೂಲತಃ ನನ್ನ ನೆಟ್ವರ್ಕ್ಗಳು ಫೇಸ್ಬುಕ್ ನಲ್ಲಿ ನನ್ನ ಸ್ನೇಹಿತರು ನನ್ನ ಅನುಯಾಯಿಗಳು ಟ್ವಿಟರ್ ನಲ್ಲಿ ಅನುಸರಿಸುವವರು ತದನಂತರ ಹೆಚ್ಚಿನ ಸಾಮ್ಯತೆ ಇದ್ದರೆ ನನ್ನ ಸಂದರ್ಭದಲ್ಲಿ ನಾನು ನಿಮಗೆ ತೋರಿಸಿದ ಉದಾಹರಣೆಯಲ್ಲಿ ಅದು ಎರಡೂ ಸ್ಥಳಗಳಲ್ಲಿ ಒಂದೇ ರೀತಿಯ ಪ್ರೊಫೈಲ್ ಚಿತ್ರವಾಗಿದೆ ವಿಷಯಗಳು ಹಾಗೆ ಇದ್ದರೆ ಅದು ಹೆಚ್ಚಾಗಿ ಅದೇ ವ್ಯಕ್ತಿ ಮತ್ತು ನಂತರ ಪ್ರಶ್ನೆಯು ಸಹ ನೀವು ಮಾಡಬಹುದು ಆದ್ದರಿಂದ ನಾನು ಕೆಲವು ಸ್ಲೈಡ್ ಗಳ ಬಗ್ಗೆ ನಂತರ ಮಾತನಾಡುವ ಒಂದು ವಿಷಯವೆಂದರೆ ನೀವು ಈ ವಿವರಗಳನ್ನು ಈಗ ಮಾತ್ರ ನೋಡಲು ಬಯಸುತ್ತೀರಿ ಆದರೆ ನೀವು ನಿಜವಾಗಿಯೂ ಹಿಂದಿನ ವಿವರಗಳನ್ನು ನೋಡಬಹುದು ಅಂದರೆ ನಾನು ಈಗ ಮಾಡಿದ ಪೋಸ್ಟ್ ಅಥವಾ ನಾನು ಈಗ ಹೊಂದಿರುವ ಪ್ರೊಫೈಲ್ ಚಿತ್ರ ಅಥವಾ ನಾನು ಈಗ ಹೊಂದಿರುವ ಹ್ಯಾಂಡಲ್ ಅನ್ನು ಮಾತ್ರ ನೋಡಬೇಕಾಗಿಲ್ಲ ನೀವು ನಿಜವಾಗಿಯೂ ಸಮಯಕ್ಕೆ ಹಿಂತಿರುಗಬಹುದು ಮತ್ತು ನಾನು ಮಾಡಿದ ಪೋಸ್ಟ್ ಅನ್ನು ನೋಡಬಹುದು ಮತ್ತು ಅದರಿಂದ ನೀವು ಕೆಲವು ಮಾಹಿತಿಯನ್ನು ಪಡೆಯಬಹುದು ಉದಾಹರಣೆಗೆ ನಾನು ನಿಮಗೆ ತೋರಿಸುವ ಒಂದು ವಿಷಯವೆಂದರೆ ಜನರು ತಮ್ಮ ಬಳಕೆದಾರ ಹ್ಯಾಂಡಲ್ ಗಳನ್ನು ಕೆಲವೊಮ್ಮೆ ಬದಲಾಯಿಸುತ್ತಾರೆ ಆದ್ದರಿಂದ ಅದೇ ಪ್ರೊಫೈಲ್ ಆಗಿದೆಯೇ ಎಂಬುದನ್ನು ಪಡೆಯಲು ನೀವು ನಿಜವಾಗಿಯೂ ಆ ಮಾಹಿತಿಯನ್ನು ಬಳಸಬಹುದು ಈಗ ನೀವು ಈ ರೇಖಾ ನಕ್ಷೆ ಅನ್ನು ನೋಡಿದರೆ ಈ ರೇಖಾ ನಕ್ಷೆ ನಿಜವಾಗಿ ಕೇವಲ ಬಳಕೆದಾರ ಹೆಸರಿನ ವಿಷಯದಲ್ಲಿ ಸಂಭವಿಸಿದ ಬದಲಾವಣೆಗಳನ್ನು ತೋರಿಸುತ್ತದೆ ಇದು ನಾನು ಈಗ ಹೇಳಿರುವ ಅಂಶವಾಗಿದೆ ಅಂದರೆ ಪ್ರೊಫೈಲ್ ಗಳ ಕೆಲವು ವಿವರಗಳು ಕಾಲಾನಂತರದಲ್ಲಿ ಬದಲಾಗಬಹುದು ನೀವು ಈಗ ಇರುವ ವಿವರಗಳನ್ನು ನೋಡಬೇಕು ಎಂದು ಅಲ್ಲ ಆದರೆ ನೀವು ನಿಜವಾಗಿಯೂ ಹಿಂದಿನದನ್ನು ನೋಡಬಹುದು - ಅದುವೇ ನಾವು ಅಲ್ಲಿ ಉತ್ತರಿಸಲು ಪ್ರಯತ್ನಿಸುತ್ತಿರುವ ಪ್ರಶ್ನೆ ಆದ್ದರಿಂದ ಇಲ್ಲಿ ಮುನ್ನೂರ ಎಪ್ಪತ್ತಾರು ದಶಲಕ್ಷ ಬಳಕೆದಾರರನ್ನು ಟ್ರ್ಯಾಕ್ ಮಾಡಲಾಗಿದೆ ಮತ್ತು ರೇಖಾ ನಕ್ಷೆ ನಿಮಗೆ ಎಕ್ಸ್ ಅಕ್ಷವನ್ನು ಸಮಯ ಮತ್ತು ವೈ ಅಕ್ಷವು ಬಹು ಪರದೆಯ ಹೆಸರನ್ನು ಹೊಂದಿರುವ ಬಳಕೆದಾರರ ಶೇಕಡಾವಾರು ಎಂದು ತೋರಿಸುತ್ತದೆ ಅಂದರೆ ಅವರು ಬದಲಾಯಿಸಿದ ಹೆಸರುಗಳು ಅವು ಉದಾಹರಣೆಗೆ ನನ್ನ ವಿಷಯದಲ್ಲಿ ಪ್ರಸ್ತುತ ನನ್ನ ಬಳಿ ಪೊಂಗುರು ಇದೆ ಆದರೆ ಹಿಂದೆ ನಾನು ಪೊನ್ನುಗುರು123 ಅಥವಾ professoriiitdelhi ಇದ್ದಿದ್ದರೆ ತೆಗೆದುಕೊಳ್ಳೋಣ ಆ ಎಲ್ಲಾ ವಿಷಯಗಳು ಇಲ್ಲಿ ಸೆರೆಹಿಡಿಯುತ್ತಿವೆ ಅಂದರೆ ಸುಮಾರು 2011 ರ ಜನವರಿಯಲ್ಲಿ ನಾವು ಸಂಗ್ರಹಿಸಿದ ಅ೦ಕಿ ಸ೦ಖ್ಯೆ ಮಾಹಿತಿಯಲ್ಲಿ ಸುಮಾರು ಏಳು ಪ್ರತಿಶತ ಜನರು ವಿಭಿನ್ನತೆಯನ್ನು ಹೊಂದಿದ್ದರು ಕೆಲವೊಮ್ಮೆ ಅವರ ಬಳಕೆದಾರ ಹೆಸರುಗಳನ್ನು ಬದಲಾಯಿಸಬಹುದು ಅದು ಊಹಿಸುವ ಮಾರ್ಗವಾಗಿದೆ ತದನಂತರ ಜನವರಿ 2000 ಅಥವಾ ಫೆಬ್ರವರಿ 2010 ರ ಸುಮಾರಿಗೆ ಮತ್ತೊಂದು ಪೀಕ್ ಇದೆ ಈ ರೇಖಾ ನಕ್ಷೆನಲ್ಲಿನ ಎರಡು ಪೀಕ್ ಗಳು ಮೂಲತಃ ನಿಮಗೆ ತೋರಿಸುತ್ತಿವೆ ಮೊದಲ ಪೀಕ್ ನಿಮಗೆ ಏನನ್ನು ತೋರಿಸುತ್ತಿದೆ ಸುಮಾರು ಐದು ಮತ್ತು ಆರು ಪ್ರತಿಶತ ಬಳಕೆದಾರರ ನಡುವೆ ನಾವು ಟ್ರ್ಯಾಕ್ ಮಾಡುತ್ತಿದ್ದೆವು ಹ್ಯಾಂಡಲ್ ಗಳು ಅಲ್ಲಿ ಬದಲಾಗಿದೆ ಮತ್ತು ಸುಮಾರು ಏಳು ಪ್ರತಿಶತದಷ್ಟು ಖಾತೆ ಬಳಕೆದಾರರು ಜನವರಿ 2011 ಅಥವಾ ಡಿಸೆಂಬರ್ 2010 ರ ಸುಮಾರಿಗೆ ಬದಲಾಗಿದ್ದರೆ ಆದ್ದರಿಂದ ಜನರು ಖಾತೆಗಳನ್ನು ಬದಲಾಯಿಸುತ್ತಾರೆ ಜನರು ತಮ್ಮ ಹ್ಯಾಂಡಲ್ ಗಳನ್ನು ಬದಲಾಯಿಸುತ್ತಾರೆ ಎಂದು ಇದು ಮೂಲಭೂತವಾಗಿ ನಿಮಗೆ ತೋರಿಸುತ್ತದೆ ಮತ್ತೊಮ್ಮೆ ಈ ಉಪನ್ಯಾಸವನ್ನು ಕೇಳುವ ಜನರಿಗೆ ನಾನು ಹೇಳುವುದು ನಿಮ್ಮ ಬಗ್ಗೆ ಯೋಚಿಸಿ ನೀವು ಬಳಸುವ ಹ್ಯಾಂಡಲ್ ಗಳನ್ನು ಎಷ್ಟು ಜನರು ಬದಲಾಯಿಸಿದ್ದಾರೆ ಫೇಸ್ಬುಕ್ ನಲ್ಲಿ ನೀವು ಅದನ್ನು ಒಮ್ಮೆ ಮಾತ್ರ ಬದಲಾಯಿಸಬಹುದು ಎಂದು ನಾನು ಭಾವಿಸುತ್ತೇನೆ ಆದರೆ ಟ್ವಿಟರ್ ನಲ್ಲಿ ನೀವು ಅದನ್ನು ನಿಮಗೆ ಬೇಕಾದಷ್ಟು ಬಾರಿ ಬದಲಾಯಿಸಬಹುದು ಅಂದರೆ ಪ್ರತಿ ಬಾರಿ ನಿಮ್ಮ ಖಾತೆಯನ್ನು ಬದಲಾಯಿಸುವುದನ್ನು ಮುಂದುವರಿಸಲು ಸಾಧ್ಯವಿದೆ ಆದ್ದರಿಂದ ಅದೇ ಥ್ರೆಡ್ ನಲ್ಲಿ ಮುಂದುವರಿಯುವುದು ಇದು ಬಳಕೆದಾರರಿಗೆ ಬದಲಾಗುತ್ತಿರುವ ವಿವರಗಳ ಬಗ್ಗೆಯಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ನೋಡಿದರೆ ಎಕ್ಸ್ ಅಕ್ಷವು ಬಳಕೆದಾರರ ವಿವರವಾಗಿದೆ ಇದು ಬಳಕೆದಾರ ಹೆಸರು ಹೆಸರು ವಿವರಣೆ ಸ್ಥಳ ಭಾಷೆ ವಲಯ ಮತ್ತು ಪ್ರೊಫೈಲ್ ಚಿತ್ರ ಕೇವಲ ಮೂಲಭೂತವಾಗಿ ನಿಮಗೆ ತೋರಿಸುತ್ತದೆ ಮತ್ತು ವೈ ಅಕ್ಷವು ನಿಮಗೆ ಬಳಕೆದಾರರ ಶೇಕಡಾವಾರವನ್ನು ತೋರಿಸುತ್ತದೆ ಈ ಸಂದರ್ಭದಲ್ಲಿ ಎಂಟು ದಶಲಕ್ಷ ಬಳಕೆದಾರರನ್ನು ಹೊಂದಿರುವ ಬಳಕೆದಾರರನ್ನು ವಾಸ್ತವವಾಗಿ ಎರಡು ತಿಂಗಳ ಅವಧಿಗೆ ನೋಡಲಾಗಿದೆ ಆರರಿಂದ ಏಳು ಪ್ರತಿಶತದಷ್ಟು ಬಳಕೆದಾರರು ಒಮ್ಮೆಯಾದರೂ ತಮ್ಮ ಬಳಕೆದಾರ ಹೆಸರನ್ನು ಬದಲಾಯಿಸಿದಾಗ ಈ ಬಳಕೆದಾರರಿಗೆ ಎರಡು ಮೌಲ್ಯಗಳು ಇದ್ದವು ಅದು ರೇಖಾ ನಕ್ಷೆ ಅನ್ನು ಓದುವ ಮಾರ್ಗವಾಗಿದೆ ಪ್ರೊಫೈಲ್ ಚಿತ್ರದ ವಿಷಯದಲ್ಲಿ ನಾವು ಒಳ್ಳೆಯದಕ್ಕೆ ಹೋಗೋಣ ಅಥವಾ ಅದಕ್ಕಿಂತ ಹೆಚ್ಚಿನದಕ್ಕೆ ಹೋಗೋಣ ನೀವು ನೋಡಿದರೆ ಸುಮಾರು ನಲವತ್ತು ಪ್ರತಿಶತ ಮೂವತ್ತೈದು ಪ್ರತಿಶತದಷ್ಟು ಜನರು ಟ್ರ್ಯಾಕ್ ಮಾಡಿದ ಎಂಟು ದಶಲಕ್ಷ ಜನರಲ್ಲಿ ಪ್ರೊಫೈಲ್ ಚಿತ್ರವನ್ನು ಬದಲಾಯಿಸುತ್ತಾರೆ ಅದೂ ಕನಿಷ್ಠ ಮೂರು ಬಾರಿ ಆದ್ದರಿಂದ ಅದು ನೀಲಿ ಬಣ್ಣದಲ್ಲಿ ಇರುವುದು ಅದರ ಮೇಲೆಯೇ ಅದು ಹಳದಿ ಅಂದರೆ ಸುಮಾರು ನಲವತ್ತರಿಂದ ಇಪ್ಪತ್ತು ಪ್ರತಿಶತ ಜನರು ನಾಲ್ಕು ಬಾರಿ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿದರು ಮತ್ತು ಸುಮಾರು ಹತ್ತು ಶೇಕಡಾ ಜನರು ಅದನ್ನು ಐದು ಬಾರಿ ಬದಲಾಯಿಸಿದರು ಅಂದರೆ ಎರಡು ತಿಂಗಳ ಅವಧಿಯಲ್ಲಿ ಶೇಕಡಾ ನಲವತ್ತು ಶೇಕಡಾ ಹತ್ತು ಜನ ಕನಿಷ್ಠ ಐದು ಬಾರಿ ತಮ್ಮ ಪ್ರೊಫೈಲ್ ಚಿತ್ರಗಳನ್ನು ಬದಲಾಯಿಸಿದ್ದಾರೆ ನೀವು ಹೊಂದಿರುವ ನಡವಳಿಕೆಗೆ ನೀವು ಅದನ್ನು ಸಂಬಂಧಿಸಬಹುದೆಂದು ನನಗೆ ಖಾತ್ರಿಯಿದೆ ಅಂದರೆ ನೀವು ಎಷ್ಟು ಬಾರಿ ಬದಲಾಯಿಸುತ್ತೀರಿ ನನ್ನ ವಿಷಯದಲ್ಲಿ ಬಹುಶಃ ನಾನು ನನ್ನ ಪ್ರೊಫೈಲ್ ಚಿತ್ರವನ್ನು ವರ್ಷಕ್ಕೊಮ್ಮೆ ಅಥವಾ ಒಂದೂವರೆ ವರ್ಷಕ್ಕೆ ಒಮ್ಮೆ ಬದಲಾಯಿಸುತ್ತೇನೆ ಆದರೆ ಪ್ರೊಫೈಲ್ ಚಿತ್ರ ಬದಲಾಗುತ್ತಿದೆ ಅನೇಕ ಜನರು ತಮ್ಮ ಪ್ರೊಫೈಲ್ ಚಿತ್ರವನ್ನು ಆಗಾಗ್ಗೆ ಬದಲಾಯಿಸುವುದನ್ನು ನಾನು ನೋಡಿದ್ದೇನೆ ಆದ್ದರಿಂದ ಇದು ಈ ಬಗ್ಗೆ ಪ್ರತಿಬಿಂಬಿಸುತ್ತಿದೆ ಮತ್ತು ಹೆಚ್ಚಿನ ವಿಷಯ ಬಿಟ್ಟು ಅಲ್ಲಿ ಬಳಕೆದಾರ ಹೆಸರು ಅದೇ ಹೆಸರಿನ ಜನರು ಹೆಸರುಗಳನ್ನು ಬದಲಾಯಿಸಿದ್ದಾರೆ ಮತ್ತು ನೀವು ನೋಡಿದರೆ ಸುಮಾರು ಮೂವತ್ತೈದು ಪ್ರತಿಶತ ಜನರು ತಮ್ಮ ವಿವರಣೆಯನ್ನು ಬದಲಾಯಿಸುತ್ತಿದ್ದಾರೆ ಅಂದರೆ ಪ್ರೊಫೆಸರ್ ಅಟ್ ಐಐಐಟಿ ಡೆಲ್ಲಿ ಸಂಗ್ರಹಿಸಿದ ಅ೦ಕಿ ಸ೦ಖ್ಯೆ ಮಾಹಿತಿಯಲ್ಲಿ ಕನಿಷ್ಠ ಎರಡು ಬಾರಿ ಬದಲಾಯಿಸುತ್ತಿದ್ದಾರೆ ಯಾರೂ ಭಾಷೆಯನ್ನು ಬದಲಾಯಿಸುವುದಿಲ್ಲ ಯಾರೂ ಬದಲಾಗುವುದಿಲ್ಲ ಕೆಲವೇ ಜನರು ತಾವು ಇರುವ ವಲಯ ಸಮಯ ವಲಯವನ್ನು ಬದಲಾಯಿಸುತ್ತಿದ್ದಾರೆ ಅದು ಸರಿ ಆದ್ದರಿಂದ ಮೂಲತಃ ಈ ರೇಖಾ ನಕ್ಷೆ ಮತ್ತು ಈ ರೇಖಾ ನಕ್ಷೆ ಸ್ಲೈಡ್ ಹನ್ನೊಂದು ಮತ್ತು ಸ್ಲೈಡ್ ಹನ್ನೆರಡು ಮೂಲಭೂತವಾಗಿ ಖಾತೆಯಲ್ಲಿನ ಮಾಹಿತಿಯ ಬದಲಾವಣೆಯನ್ನು ನಿಮಗೆ ತೋರಿಸುತ್ತದೆ ಆದ್ದರಿಂದ ಜನರು ತಮ್ಮ ಹ್ಯಾಂಡಲ್ ಗಳನ್ನು ಹೇಗೆ ಬದಲಾಯಿಸುತ್ತಾರೆ ಎಂಬುದನ್ನು ತೋರಿಸಲು ಇದು ಒಂದು ಉದಾಹರಣೆಯಾಗಿದೆ ನನ್ನ ವಿಷಯದಲ್ಲಿ ಉದಾಹರಣೆಗೆ ನಾನು ಈಗ ಟ್ವಿಟ್ಟರ್ ಅನ್ನು ಹೊಂದಿದ್ದೇನೆ ಅದು ಹೇಗೆ ನೋಂದಾಯಿಸಲ್ಪಟ್ಟಿದೆ ಅದು ಟಿ ೧ ಆಗಿದೆ ಆದರೆ ನಂತರ ನಾನು ಎಕ್ಸ್ಪ್ಲೋರರ್ ಅಂಡರ್ಸ್ಕೋರ್ ಪಿಕೆ explorer pk ಆಗಲು ನನ್ನ ಬಳಕೆದಾರ ಹ್ಯಾಂಡಲ್ ಗಳನ್ನು ಪೊಂಗುರು ಎಂದು ಬದಲಾಯಿಸಬಹುದು ಮತ್ತು ಮೂರು ಸಮಯದಲ್ಲಿ ನಾನು ನನ್ನ ಖಾತೆಯನ್ನು ಆ ವಿಷಯಕ್ಕಾಗಿ ಹೀಗೆ ಬದಲಾಯಿಸಬಹುದು ತಾರ್ಕಿಕ ತಮಿಳಿಗ ಆ ಸಂದರ್ಭದಲ್ಲಿ ಮೊದಲನೆಯದು ಅದನ್ನು ನಿಜವಾಗಿ ಗುರುತಿಸಬಹುದಾಗಿತ್ತು ಪೊಂಗುರು ನಾವು ಅದನ್ನು ಬಹುಶಃ ನನ್ನ ಹೆಸರಿನಿಂದ ಪಡೆದುಕೊಳ್ಳಬಹುದು ಎರಡನೆಯದು ನಾನು ಎಕ್ಸ್ಪ್ಲೋರರ್ ಪಿಕೆ ಎಕ್ಸ್ಪ್ಲೋರರ್ ಪ್ರೊಫೆಸರ್ ಆ ರೀತಿಯದ್ದಾಗಿದೆ ಸ್ವಲ್ಪ ಅನಾಮಧೇಯರಾಗುತ್ತಿದೆ ಮತ್ತು ಅದೇ ತಾರ್ಕಿಕ ತಮಿಳಿನ ವಿಷಯವೂ ಸಹ ಅದು ಅನಾಮಧೇಯವಾಗುತ್ತಿದೆ ಮತ್ತು ಇದು ಸಾಟಿಯಿಲ್ಲ ಸ್ಲೈಡ್ ನಲ್ಲಿ ವ್ಯಕ್ತಪಡಿಸಲಾದ ಅಂಶವೆಂದರೆ ಟಿ ೧ ರಲ್ಲಿ ಪೊಂಗುರು ಮತ್ತು ಪೊಂಗುರು ಮತ್ತು ಪೊಂಗುರು ಮತ್ತು ಟಿ ೩ ರಲ್ಲಿ ತಾರ್ಕಿಕ ತಮಿಳಿನ ಹ್ಯಾಂಡಲ್ ಗಳು ವಾಸ್ತವವಾಗಿ ಒಟ್ಟಿಗೆ ಜೋಡಿಸಿ ಉತ್ತರವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂದು ತೋರಿಸುವುದು ಆದ್ದರಿಂದ ಈ ಹ್ಯಾಂಡಲ್ ಗಳನ್ನು ಒಟ್ಟಿಗೆ ಸೇರಿಸುವಲ್ಲಿ ತೊಂದರೆ ಇದೆ ಎರಡು ಬಳಕೆದಾರರನ್ನು ತೆಗೆದುಕೊಂಡರೆ ಇದು ಪ್ರಶ್ನೆಯನ್ನು ಕೇಳುವ ಹೆಚ್ಚು ವೈಜ್ಞಾನಿಕ ವಿಧಾನವಾಗಿದೆ ಎರಡು ಬಳಕೆದಾರರ ಪ್ರೊಫೈಲ್ ಗಳು ಮತ್ತು ಸಂಬಂಧಿತ ಬಳಕೆದಾರ ಹೆಸರುಗಳ ಗುಂಪುಗಳನ್ನು ನೀಡಲಾಗಿದೆ ಪ್ರತಿಯೊಂದೂ ಹಿಂದಿನ ಮತ್ತು ಪ್ರಸ್ತುತ ಬಳಕೆದಾರ ಹೆಸರುಗಳಿಂದ ಸಂಯೋಜಿಸಲ್ಪಟ್ಟಿದೆ ಪ್ರೊಫೈಲ್ ಗಳು ಒಂದೇ ವ್ಯಕ್ತಿಯನ್ನು ಉಲ್ಲೇಖಿಸುತ್ತದೆಯೇ ಎಂದು ಕಂಡುಹಿಡಿಯಿರಿ ನಾವು ಕೇಳಲು ಪ್ರಯತ್ನಿಸುತ್ತಿರುವ ಪ್ರಶ್ನೆಯೆಂದರೆ ನಾನು ನಿಮಗೆ ಪೊಂಗುರು ನೀಡುತ್ತೇನೆ ಮತ್ತು ನಾನು ನಿಮಗೆ ಪೊಂಗುರು ಪ್ರಸ್ತುತ ಯೂಸರ್ ಹ್ಯಾಂಡಲ್ ಮತ್ತು ಹಿಂದಿನ ಯೂಸರ್ ಹ್ಯಾಂಡಲ್ ಗಳನ್ನು ನೀಡುತ್ತೇನೆ ನೀವು ಅವುಗಳನ್ನು ಒಟ್ಟುಗೂಡಿಸಿ ಅದೇ ಪೊಂಗುರು ಎಂದು ಹೇಳಬಹುದೇ ಅಂದರೆ ಪ್ರೊಫೆಸರ್ ಅಟ್ ಐಐಐಟಿ ಡೆಲ್ಲಿ ಮತ್ತು ಫೇಸ್ ಬುಕ್ ನಲ್ಲಿ ಪೊನುರಂಗಮ್ ಡಾಟ್ ಕುಮಾರಗುರು ponurangam kumaraguru ಟ್ವಿಟ್ಟರ್ ನಲ್ಲಿ ಪೊಂಗುರು ಮತ್ತು ಲಿಂಕ್ಡ್ಇನ್ ನಲ್ಲಿ ಪೊಂಗುರು ಆದ್ದರಿಂದ ಈ ಸ್ಲೈಡ್ ನಲ್ಲಿ ವಿವರಿಸಲಾದ ಅಂಶವೆಂದರೆ ಬಳಕೆದಾರ ಹೆಸರುಗಳು ಮಾತ್ರ ಏಕೆ ನಾವು ಬಳಕೆದಾರ ಹೆಸರುಗಳನ್ನು ಮಾತ್ರ ಬದಲಾವಣೆಯಾಗಿ ಏಕೆ ನೋಡಬೇಕು ಈ ಪ್ರೊಫೈಲ್ ಲಿಂಕ್ ಮಾಡುವಿಕೆಯನ್ನು ವಾಸ್ತವವಾಗಿ ಅಧ್ಯಯನ ಮಾಡಲು ಇತಿಹಾಸದಿಂದ ಮಾಹಿತಿಯನ್ನು ಬಳಸಿ ಏಕೆಂದರೆ ಇದು ಬಳಕೆದಾರರಿಗೆ ಸಾರ್ವತ್ರಿಕವಾಗಿ ಮತ್ತು ಸಾರ್ವಜನಿಕವಾಗಿ ಲಭ್ಯವಿರುವ ಗುಣಲಕ್ಷಣವಾಗಿದೆ ಏಕೆಂದರೆ ನಿಮ್ಮ ಬಳಕೆದಾರರ ಹ್ಯಾಂಡಲ್ ಅನ್ನು ನೀವು ಖಾಸಗಿಯಾಗಿ ಮಾಡಲು ಸಾಧ್ಯವಿಲ್ಲ ಮತ್ತು ಕೆಲವೊಮ್ಮೆ ಹ್ಯಾಂಡಲ್ ಗಳ ಸಾಲುಗಳನ್ನು ಸಹ ನಿರ್ಬಂಧಿಸಲಾಗಿದೆ ಆದ್ದರಿಂದ ನಾನು ನಿಜವಾಗಿ ಹುಡುಕಬೇಕಾದ ಅನಂತ ಸ್ಥಳವಲ್ಲ ಮತ್ತು ಸಹಜವಾಗಿ ಅ೦ಕಿ ಸ೦ಖ್ಯೆ ಮಾಹಿತಿ ಸಂಗ್ರಹಣೆಯ ವಿಷಯದಲ್ಲಿ ನಾವು ನಿಜವಾಗಿ ಸಾಮಾಜಿಕ ಮಾಧ್ಯಮದಿಂದ ಸಂಗ್ರಹಿಸಬಹುದಾದ ವಿವರಗಳ ವಿಷಯದಲ್ಲಿ ಬಳಕೆದಾರರ ಹ್ಯಾಂಡಲ್ ಗಳನ್ನು ಸಂಗ್ರಹಿಸುವುದು ಸುಲಭ ಆದ್ದರಿಂದ ಬಳಕೆದಾರಹೆಸರುಗಳನ್ನು ಅಧ್ಯಯನ ಮಾಡುವುದು ನಾವು ನೋಡುವ ಮಾರ್ಗವಾಗಿದೆ ಆದ್ದರಿಂದ ಇದು ಸ್ವಲ್ಪ ದಟ್ಟವಾದ ಸ್ಲೈಡ್ ಆಗಿದೆ ಈ ಸ್ಲೈಡ್ ಅನ್ನು ನಾವು ನೋಡಿ ನಿಜವಾಗಿ ಹೇಗೆ ಅರ್ಥೈಸಬಹುದು ಎಂದು ನೋಡೋಣ ಆದ್ದರಿಂದ ಇಲ್ಲಿ ಏನು ನೀಡಲಾಗಿದೆ ಆದ್ದರಿಂದ ನಾವು ಸಮಸ್ಯೆ ಏನು ಎಂಬುದಕ್ಕೆ ಹಿಂತಿರುಗೋಣ ಸಮಸ್ಯೆಯು ಎರಡು ಬಳಕೆದಾರರ ಪ್ರೊಫೈಲ್ ಗಳು ಮತ್ತು ಸಂಬಂಧಿತ ಬಳಕೆದಾರ ಹೆಸರು ಗುಂಪುಗಳನ್ನು ನೀಡಲಾಗಿದೆ ಅಂದರೆ ನಾನು ನಿಮಗೆ ಪೊಂಗುರ ಹ್ಯಾಂಡಲ್ ಅನ್ನು ನೀಡುತ್ತಿದ್ದೇನೆ ಮತ್ತು ನಾನು ನಿಜವಾಗಿ ಕಂಡುಹಿಡಿಯಬಹುದೇ ಆದ್ದರಿಂದ ಈ ಸ್ಲೈಡ್ ನಲ್ಲಿ ನಿಜವಾಗಿ ವಿವರಿಸಿರುವುದು ಎಸ್ಎನ್ ಎ ಎಸ್ಎನ್ ಎ ಇದನ್ನು ಟ್ವಿಟ್ಟರ್ ಎನ್ನೋಣ ಎಸ್ಎನ್ ಬಿ ಎಂದು ತೆಗೆದುಕೊಳ್ಳೋಣ ಅದನ್ನು ಫೇಸ್ಬುಕ್ ಎಂದು ಇಟ್ಟುಕೊಳ್ಳೋಣ ನಾವು ಈ ಎರಡು ನೆಟ್ವರ್ಕ್ ಗಳಲ್ಲಿನ ಹ್ಯಾಂಡಲ್ ಗಳನ್ನು ನೋಡಲಿದ್ದೇವೆ ಮತ್ತು ನಾವು ನೋಡುತ್ತಿರುವ ಹ್ಯಾಂಡಲ್ ಗಳು ಒಂದೇ ಆಗಿವೆಯೇ ಎಂದು ಕಂಡುಹಿಡಿಯುತ್ತೇವೆ ಆದ್ದರಿಂದ ನಾವು ವೈಶಿಷ್ಟ್ಯಗಳನ್ನು ನೋಡುತ್ತೇವೆ ಉದಾಹರಣೆಗೆ ನಾವು ಮೊದಲೇ ಹೇಳಿದ ಪ್ರೊಫೈಲ್ ಚಿತ್ರ ಖಾತೆಯ ಸ್ಥಳ ಈ ವಿವರಗಳನ್ನು ವೈಶಿಷ್ಟ್ಯಗಳಾಗಿ ಬಳಸಿ ಮತ್ತು ಅವರು ನಿಜವಾಗಿಯೂ ಅದೇ ಬಳಕೆದಾರರೇ ಎಂದು ಕಂಡುಹಿಡಿಯಿರಿ ಆದ್ದರಿಂದ ಇದು ಒಂದೇ ಚಿತ್ರವಾಗಿದೆಯೇ ಎಂದು ಕಂಡುಹಿಡಿಯಲು ಇಲ್ಲಿ ಒಂದು ಅತ್ಯಂತ ಆಸಕ್ತಿದಾಯಕ ಮಾರ್ಗವಾಗಿದೆ ಮತ್ತು ಅತ್ಯಂತ ಸುಲಭವಾದ ಮಾರ್ಗವಾಗಿದೆ ಮತ್ತು ಈ ವೈಶಿಷ್ಟ್ಯವು ಉಪಯುಕ್ತವಾಗದಿರುವ ಯಾವುದೇ ಸಂಭವನೀಯತೆ ಇಲ್ಲ ಆದರೆ ಹೆಚ್ಚಿನ ಸಮಯ ಈ ವೈಶಿಷ್ಟ್ಯವು ನಿಜವಾಗಿಯೂ ತುಂಬಾ ಸಹಾಯಕವಾಗಿದೆ ಇದು ಏನು ಇದು ಟ್ವಿಟ್ಟರ್ ಹ್ಯಾಂಡಲ್ ಅಂದರೆ ಈ ಸಂದರ್ಭದಲ್ಲಿ ಎಲ್ ಯು ಝೆಡ್ ವೈ ಎಂದು ಹೇಳುತ್ತದೆ ಮತ್ತು ಬಳಕೆದಾರರು ನಿಜವಾಗಿ ಈ ಪುಟದಲ್ಲಿ ತನ್ನದೇ ಆದ ಟಾಂಬ್ಲ್ರ್ ಖಾತೆಯನ್ನು ಸಂಪರ್ಕಿಸುತ್ತಿದ್ದಾರೆ ಹಾಗಾಗಿ ನಾನು ಈ ಹ್ಯಾಂಡಲ್ ಎಲ್ ಯು ಝೆಡ್ ವೈ ಟಾಂಬ್ಲ್ರ್ ಖಾತೆಯನ್ನು ಕಂಡುಹಿಡಿಯಬೇಕಾದರೆ ನಾನು ಪ್ರೊಫೈಲ್ ಅನ್ನು ನೋಡಬೇಕು ಎಂದು ಹೇಳಲು ಇದು ಮೂಲಭೂತವಾಗಿ ನಿಮಗೆ ಅನುಮತಿಸುತ್ತದೆ ಅದೇ ರೀತಿಯಲ್ಲಿ ನನ್ನ ವಿಷಯದಲ್ಲಿ ನನ್ನ ಲಿಂಕ್ಡ್ಇನ್ ಅಥವಾ ನನ್ನ ಫೇಸ್ಬುಕ್ ನನ್ನ ಟ್ವಿಟರ್ ಖಾತೆಯನ್ನು ಸಹ ಹೊಂದಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಇದರರ್ಥ ನಾನು ಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಿದ್ದೇನೆ ಆ ಸ್ವಯಂ ಗುರುತಿಸುವಿಕೆ ಇದು ನಾನು ನನ್ನನ್ನು ಗುರುತಿಸುತ್ತಿದ್ದೇನೆ ನಾನು ಟ್ವಿಟರ್ ನಲ್ಲಿದ್ದೇನೆ ನಾನು ಟಾಂಬ್ಲ್ರ್ ನಲ್ಲಿಯೂ ಇದ್ದೇನೆ ಇದನ್ನು ನಿಮ್ಮಲ್ಲಿ ಕೆಲವರು ಮಾಡಿರಬಹುದು ಎಂದು ನನಗೆ ಖಾತ್ರಿಯಿದೆ ನನ್ನ ವಿಷಯದಲ್ಲಿ ನಾನು ಖಂಡಿತವಾಗಿಯೂ ನನ್ನ ಟ್ವಿಟರ್ ಖಾತೆಯಲ್ಲಿ ನನ್ನ precog edu in URL ಅನ್ನು ಹೊಂದಿದ್ದೇನೆ ಈ ಸ್ವಯಂ ಗುರುತಿಸುವಿಕೆ ಸಂಭವಿಸುವ ಇನ್ನೊಂದು ಮಾರ್ಗವೂ ಇದೆ ನಾನು ಅದನ್ನು ಮತ್ತೆ ಆಗಾಗ್ಗೆ ತಿಳಿಸುತ್ತೇನೆ ನಾನು ಫೇಸ್ಬುಕ್ ನಲ್ಲಿ ಚಿತ್ರಗಳನ್ನು ಪೋಸ್ಟ್ ಮಾಡುತ್ತೇನೆ ನಾನು ಆಲ್ಬಮ್ ನ ಲಿಂಕ್ ಅನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಂತರ ನಾನು ಆಲ್ಬಮ್ ಗೆ ಲಿಂಕ್ ಅನ್ನು ನನ್ನ ಟ್ವಿಟ್ಟರ್ ಖಾತೆಯಲ್ಲಿ ಪೋಸ್ಟ್ ಮಾಡುತ್ತೇನೆ ಈಗ ನೀವು ನೋಡಿದರೆ ನೀವು ಟ್ವಿಟರ್ ಖಾತೆಯಲ್ಲಿ ಪೊಂಗುರು ಅಟ್ ಪೊಂಗುರು ponguru ಅನ್ನು ಸಂಪರ್ಕಿಸಬಹುದು ಅದೇ ಖಾತೆಯನ್ನು ಫೇಸ್ಬುಕ್ ನಲ್ಲಿ ನಿಜವಾಗಿಯೂ ಪೋಸ್ಟ್ ಮಾಡುತ್ತಿದೆ ಅದು ಈ ಆಲ್ಬಂ ಆಗಿದೆ ಮತ್ತು ಅವರು ವಾಸ್ತವವಾಗಿ ಅದೇ ಜನರಾಗಿರಬೇಕು ಪ್ರೊಫೈಲ್ ಚಿತ್ರ ಇಲ್ಲದಿದ್ದರೂ ನನ್ನ ಪ್ರೊಫೈಲ್ ಚಿತ್ರ ವಿಭಿನ್ನವಾಗಿದ್ದರೂ ಸಹ ನೀವು ಇದನ್ನು ಬಳಸಿಕೊಂಡು ನಿಜವಾಗಿ ಅದೇ ಬಳಕೆದಾರ ಎಂದು ನಿರ್ಧರಿಸಬಹುದು ಅದು ಅರ್ಥಪೂರ್ಣವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಾನು ಹೇಳಿದಂತೆ ಒಂದು ಸಣ್ಣ ಸಂಭವನೀಯತೆಯಿದೆ ಇದು ನಿಜವಾಗಿಲ್ಲದೆ ಇರಬಹುದು ಆದರೆ ಹೆಚ್ಚಿನ ಬಾರಿ ಇದು ನಿಜವಾಗಿ ಊಹಿಸಬಹುದಾಗಿದೆ ವಿದ್ಯಾರ್ಥಿ ಸರ್ ಒಬ್ಬ ವ್ಯಕ್ತಿಯು ಟ್ವಿಟ್ಟರ್ ನಲ್ಲಿ ಹೆಚ್ಚು ಸಕ್ರಿಯವಾಗಿಲ್ಲದಿದ್ದರೆ ಆದರೆ ಫೇಸ್ ಬುಕ್ ನಲ್ಲಿ ಸಕ್ರಿಯವಾಗಿದ್ದರೆ ನಾವು ಹೇಗೆ ಲಿಂಕ್ ಮಾಡಬಹುದು ಪೊನ್ನುರಂಗಂ ಕುಮಾರಗುರು ಸಕ್ರಿಯವಾಗಿಲ್ಲ ನಾನು ಹಾಗೆ ಯೋಚಿಸುವುದಿಲ್ಲ ಚಟುವಟಿಕೆಯ ಆವರ್ತನವು ಇಲ್ಲಿ ಮುಖ್ಯವಾಗಿದೆ ಸರಿ ಏಕೆಂದರೆ ನಾವು ಹೀಗೆ ತೆಗೆದುಕೊಳ್ಳೋಣ - ವಿದ್ಯಾರ್ಥಿ ಇಲ್ಲ ಚಟುವಟಿಕೆ ನನ್ನ ಪ್ರಕಾರ ಒಬ್ಬ ವ್ಯಕ್ತಿಯು ಟ್ವಿಟ್ಟರ್ ನಲ್ಲಿ ಏನನ್ನಾದರೂ ನವೀಕರಿಸುತ್ತಿದ್ದರೆ ಉಲ್ಲೇಖಿತ ಸಮಯ 2146 ಅವನು ಅದೇ ವಿಷಯವನ್ನು ನವೀಕರಿಸಬೇಕಾಗಿಲ್ಲ ಪೊನ್ನುರಂಗಂ ಕುಮಾರಗುರು ಓಹ್ ಖಂಡಿತಾ ಖಂಡಿತವಾಗಿಯೂ ವ್ಯಕ್ತಿ ಅದನ್ನೇ ನವೀಕರಿಸದಿದ್ದರೆ ಪರವಾಗಿಲ್ಲ ಯಾವಾಗಲೂ ಸಮಸ್ಯೆ ಇದ್ದೇ ಇರುತ್ತದೆ ಆದರೆ ವ್ಯಕ್ತಿಯು ಅದನ್ನು ಮಾಡಿದರೆ ಅದು ನಾನು ಹೇಳುತ್ತಿರುವಂತೆಯೇ ಇರಬೇಕಾಗಿಲ್ಲ ಚಿತ್ರಗಳನ್ನು ಲಿಂಕ್ ಮಾಡುವುದು ಅದು ಒಂದೇ ಸಮಯದಲ್ಲಿ ಒಂದೇ ಪೋಸ್ಟ್ ಎರಡೂ ಪುಟಗಳಿಗೆ ಎರಡೂ ಖಾತೆಗಳಿಗೆ ಆಗಿರಬಹುದು ಅದೂ ಉಪಯುಕ್ತವೇ ಸರಿ ವ್ಯಕ್ತಿಯು ಪೋಸ್ಟ್ ಮಾಡದಿದ್ದರೆ ನಾನು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಆದರೆ ವ್ಯಕ್ತಿ ಒಂದೇ ಪ್ರೊಫೈಲ್ ಚಿತ್ರ ಅದೇ ವಿವರಣೆ ಮತ್ತು ಅಂತಹ ವಿಷಯಗಳನ್ನು ಹೊಂದಿದ್ದರೆ ನಾನು ಅವುಗಳನ್ನು ಒಟ್ಟಿಗೆ ಸೇರಿಸಬಹುದು ಆದರೆ ವ್ಯಕ್ತಿಯು ಅದೇ ರೀತಿ ಮಾಡಿದರೆ ಉದಾಹರಣೆಗೆ ನೀವು ನನ್ನ ಪೋಸ್ಟ್ ಅನ್ನು ನೋಡಿದರೆ ನಾನು ಫೇಸ್ಬುಕ್ ನಲ್ಲಿ ಹತ್ತರಿಂದ ಮೂವತ್ತು ಟ್ವಿಟರ್ ನಲ್ಲಿ ಹತ್ತರಿಂದ ಮೂವತ್ತು ಮತ್ತು ಲಿಂಕ್ಡ್ಇನ್ ನಲ್ಲಿ ಹತ್ತರಿಂದ ಮೂವತ್ತು ಮಾಡುತ್ತೇನೆ ಎಲ್ಲವೂ ಒಂದೇ ಸಮಯದಲ್ಲಿ ಮತ್ತು ಅದು ಎಲ್ಲಾ ಒಂದೇ ವಿಷಯ ಆಗಿರುತ್ತದೆ ಆದ್ದರಿಂದ ಈಗ ಕಂಡುಹಿಡಿಯುವುದು ಸುಲಭ ನಾನು ನನ್ನ ಟ್ವಿಟರ್ ಖಾತೆಯನ್ನು ಪೊಂಗುರು ಬದಲಿಗೆ ನಾನು ಅದನ್ನು ಪ್ರೊಫೆಸರ್ ಅಟ್ ಐಐಐಟಿ ಬದಲಾಯಿಸುತ್ತೇನೆ ಎಂದಾದಾದರೆ ಆದರೂ ನೀವು ಅದನ್ನು ಮಾಡಬಹುದು ಏಕೆಂದರೆ ಅದು ಅದೇ ಸಮಯದಲ್ಲಿ ಅದೇ ವಿಷಯವಾಗಿರುತ್ತದೆ ವಿದ್ಯಾರ್ಥಿ ನಾನು ಫೇಸ್ಬುಕ್ ಖಾತೆಯನ್ನು ಹೊಂದಿದ್ದರೆ ಮತ್ತು ನಾನು ಅದನ್ನು ಆಗಾಗ್ಗೆ ಬಳಸುತ್ತಿದ್ದರೆ ಆದರೆ ನಾನು ಎಂದಿಗೂ ಟ್ವಿಟ್ಟರ್ ನಲ್ಲಿ ಏನನ್ನೂ ನವೀಕರಿಸದಿದ್ದರೆ ನಾವು ಖಾತೆಗಳನ್ನು ಲಿಂಕ್ ಮಾಡುವ ಯಾವುದೇ ಸಾಧ್ಯತೆಯಿದೆಯೇ ಖಾತೆಯಲ್ಲಿ ಏನೂ ಇಲ್ಲದಿದ್ದರೆ ಟ್ವಿಟ್ಟರ್ ಖಾತೆ ಅದನ್ನು ಲಿಂಕ್ ಮಾಡಲು ಸಾಧ್ಯವೇ ಪೊನ್ನುರಂಗಂ ಕುಮಾರಗುರು ಖಂಡಿತ ಆದ್ದರಿಂದ ಟ್ವಿಟ್ಟರ್ ನಲ್ಲಿ ಯಾವುದೇ ವಿಷಯವಿಲ್ಲದಿದ್ದರೆ ಅದು ಸ್ವಲ್ಪ ಕಷ್ಟ ಎಂದು ನಾನು ಭಾವಿಸುತ್ತೇನೆ ಆದರೆ ಖಾತೆಯು ಖಾತೆಯ ಕುರಿತು ಕೆಲವು ವಿವರಗಳನ್ನು ಹೊಂದಿದ್ದರೆ ಬಳಕೆದಾರರ ಪ್ರೊಫೈಲ್ ಚಿತ್ರದಂತಹ ವಿವರಣೆಯನ್ನು ತೆಗೆದುಕೊಳ್ಳೋಣ ಆಗ ಅದು ಸುಲಭವಾಗಿದೆ ಆದರೆ ನಾನು ಅದನ್ನು ಸ್ವಲ್ಪ ವಿಸ್ತರಿಸುತ್ತೇನೆ ಅಂದರೆ ವ್ಯಕ್ತಿಯು ಟ್ವಿಟ್ಟರ್ ಖಾತೆಯನ್ನು ಹೊಂದಿಲ್ಲದಿದ್ದರೆ ನೀವು ಏನು ಮಾಡುತ್ತೀರಿ ಇದು ಸಹ ಒಂದು ಸಮಸ್ಯೆ ಆದ್ದರಿಂದ ವ್ಯಕ್ತಿಯು ಚಟುವಟಿಕೆಯನ್ನು ಹೊಂದಿಲ್ಲ ಎಂದು ಹೇಳುವ ಮಟ್ಟಿಗೆ ನೀವು ಹೋಗಿದ್ದೀರಿ ಆದರೆ ವ್ಯಕ್ತಿಗೆ ಹ್ಯಾಂಡಲ್ ಕೂಡ ಇಲ್ಲದಿದ್ದರೆ ಅದು ಇನ್ನೂ ಕಷ್ಟ ವಿದ್ಯಾರ್ಥಿ ನನ್ನ ನಿಜವಾದ ಟ್ವಿಟರ್ ಖಾತೆ ಅಥವಾ ಇನ್ನಾವುದೋ ಖಾತೆಯನ್ನು ಹೊಂದಿರಬಹುದು ಪೊನ್ನುರಂಗಂ ಕುಮಾರಗುರು ಹೌದು ಹೌದು ಹಾಗಾದರೆ ಇಲ್ಲಿ ಟ್ವಿಟ್ಟರ್ ನಲ್ಲಿ ಪೊಂಗೂರು ನನ್ನ ಖಾತೆ ಮತ್ತು ನಾನು ಸೋನು ಗುಪ್ತಾ ಅವರ ಫೇಸ್ಬುಕ್ ಖಾತೆಯನ್ನು ಹೊಂದಿದ್ದೇನೆ ನೀವು ಏನು ಮಾಡುತ್ತೀರಿ ನೀವು ಅವುಗಳನ್ನು ಒಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ ಕನಿಷ್ಠ ಹ್ಯಾಂಡಲ್ ಗಳು ಮತ್ತು ನೀವು ಅವುಗಳನ್ನು ಒಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ ಆದರೆ ಅದಕ್ಕಾಗಿಯೇ ನಾವು ಅವುಗಳನ್ನು ಒಟ್ಟಿಗೆ ಸೇರಿಸಲು ಈ ಎಲ್ಲಾ ವೈಶಿಷ್ಟ್ಯಗಳನ್ನು ಬಳಸಬೇಕಾಗಿದೆ ಪ್ರೊಫೈಲ್ ಚಿತ್ರ ನೀವು ಮಾಡುವ ಪೋಸ್ಟ್ ಗಳ ವಿಷಯದಲ್ಲಿ ಆದರೆ ಈ ಖಾತೆಯನ್ನು ಎರಡು ಸ್ವತಂತ್ರವಾಗಿ ಇರಿಸಿಕೊಳ್ಳಲು ನೀವು ಸಾಕಷ್ಟು ಜಾಗೃತರಾಗಿದ್ದರೆ ಅದನ್ನು ಮಾಡಲು ಅಸಾಧ್ಯವೆಂದು ನಾನು ಭಾವಿಸುತ್ತೇನೆ ಆದರೆ ಫೇಸ್ ಬುಕ್ ನಂತಹ ಕಂಪನಿಗಳು ನಾವು ಈ ಉಪನ್ಯಾಸಗಳಲ್ಲಿ ಮಾತನಾಡುತ್ತಿರುವುದನ್ನು ಮೀರಿ ಮಾಡಬಹುದು ಅವರು ನಿಜವಾಗಿ ಐಪಿ ವಿಳಾಸದಿಂದ ಅದನ್ನು ನೋಡಬಹುದು ಅವರು ಪ್ರವೇಶದ ಸಮಯದಿಂದ ಅದನ್ನು ನೋಡಬಹುದು ಮತ್ತು ಇನ್ನೂ ಅದನ್ನು ಮಾಡಬಹುದು ಆದ್ದರಿಂದ ನೀವು ಇಲ್ಲಿ ನೋಡಿದರೆ ಈ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ನೀವು ನಿಜವಾಗಿಯೂ ಸಂಗ್ರಹಿಸಬಹುದಾದ ಮಾರ್ಗಗಳನ್ನು ಇದು ನಿಮಗೆ ತೋರಿಸುತ್ತದೆ ಆದ್ದರಿಂದ ಇಲ್ಲಿ ಮೇಲ್ಭಾಗದಲ್ಲಿರುವ ಒಂದು ಹ್ಯಾಂಡಲ್ ಅನ್ನು ಟ್ರ್ಯಾಕ್ ಮಾಡಿ ಉದಾಹರಣೆಗೆ ನೀವು ಈಗ ಪೊಂಗುರು ವನ್ನು ಟ್ರ್ಯಾಕ್ ಮಾಡುತ್ತೀರಿ ನನ್ನ ಹ್ಯಾಂಡಲ್ ಏನು ನಾನು ಯಾವ ಪೋಸ್ಟ್ ಮಾಡುತ್ತಿದ್ದೇನೆ ನೀವು ಪ್ರತಿದಿನ ಬಂದು ಈ ಹ್ಯಾಂಡಲ್ ಅನ್ನು ನೋಡುತ್ತೀರಿ ಮತ್ತು ನಂತರ ನೀವು ಹೇಳುತ್ತೀರಿ ಓಹ್ ಅವರು ಇದ್ದಕ್ಕಿದ್ದಂತೆ ಪ್ರೊಫೆಸರ್ ಅಟ್ ಐಐಐಟಿ ಆಗಿ ಬದಲಾಗುತ್ತಾರೆ ಬದಲಾವಣೆ ಸಂಭವಿಸಿದೆ ಎಂದು ನೀವು ಹೇಳಬಹುದು ಸರಿ ಏಕೆಂದರೆ ಟ್ವಿಟರ್ ನಲ್ಲಿ ಸಂಗ್ರಹವಾಗುತ್ತಿರುವ ಅ೦ಕಿ ಸ೦ಖ್ಯೆ ಮಾಹಿತಿ ಹೇಗಿದೆ ಟ್ವಿಟ್ಟರ್ ನಲ್ಲಿನ ಮೂಲಭೂತ ವಿಚಾರವೆಂದರೆ ಅವರು ನಿಮಗೆ ಅನನ್ಯವಾದ ಐಡಿ ಯನ್ನು ನೀಡುತ್ತಾರೆ ಅದು ಬದಲಾಗುವುದಿಲ್ಲ ಸರಿ ಆ ಐಡಿ ಹ್ಯಾಂಡಲ್ ನೊಂದಿಗೆ ಸಂಯೋಜಿತವಾಗಿದೆ ನೀವು ಆ ಹ್ಯಾಂಡಲ್ ಅನ್ನು ಬದಲಾಯಿಸಬಹುದು ಆದ್ದರಿಂದ ಈಗ ನೀವು ಈ ಐಡಿ ಯನ್ನು ಟ್ರ್ಯಾಕ್ ಮಾಡಿ ಮತ್ತು ಈ ಐಡಿ ಇಪ್ಪತ್ತನಾಲ್ಕು ಅದನ್ನು ಸರಳಗೊಳಿಸುವುದು ಇಪ್ಪತ್ತನಾಲ್ಕು ವಾಸ್ತವವಾಗಿ ಪೊಂಗುರು ಎಂದು ನಿಮಗೆ ತಿಳಿದಿದೆ ಈಗ ನೀವು ಯಾವಾಗಲೂ ಈ ಇಪ್ಪತ್ತನಾಲ್ಕು ಬಗ್ಗೆ ನಿಗಾ ಇಡಬಹುದು ಮತ್ತು ನಂತರ ಪೊಂಗುರು ಪ್ರೊಫೆಸರ್ ಅಟ್ ಐಐಐಟಿ ಆಗಿ ಬದಲಾಗುತ್ತಾರೆ ನಂತರ ನೀವು ಅದನ್ನು ನಿಮ್ಮ ಡೇಟಾಬೇಸ್ ಗೆ ಸೇರಿಸಿ ನವೀಕರಿಸಿ ಓಹ್ ಈ ಹ್ಯಾಂಡಲ್ ವಾಸ್ತವವಾಗಿ ಬದಲಾಗಿದೆ ಎಂದು ಹೇಳುತ್ತದೆ ಮತ್ತು ಇದನ್ನು ನೋಡುವ ಇನ್ನೊಂದು ಮಾರ್ಗವೆಂದರೆ ಯು ಆರ್ ಎಲ್ ಬದಲಾವಣೆ ಅಂದರೆ ವ್ಯಕ್ತಿಯು ಇತರ ಖಾತೆಗಳಿಗೆ ಸಂಪರ್ಕಿಸುವ ವಿಷಯದಲ್ಲಿ ಯು ಆರ್ ಎಲ್ ಅನ್ನು ಬದಲಾಯಿಸುತ್ತಾನೆ ನಾನು ಹೇಳಿದ ಟಾಂಬ್ಲ್ರ್ ಒಂದರಂತೆ ನಾನು ಟಾಂಬ್ಲ್ರ್ ಖಾತೆಗಳನ್ನು ಸಹ ಟ್ರ್ಯಾಕ್ ಮಾಡುತ್ತಿದ್ದೇನೆ ಮತ್ತು ನಾನು ಇತರ ಖಾತೆಗಳನ್ನು ಟ್ರ್ಯಾಕ್ ಮಾಡುತ್ತಿದ್ದೇನೆ ಅಲ್ಲಿ ನನ್ನ ಟಾಂಬ್ಲ್ರ್ ಖಾತೆ ಬದಲಾಗಿದೆ ಎಂದು ಹೇಳಲು ಪ್ರೊಫೈಲ್ ವಾಸ್ತವವಾಗಿ ಅವರ ವಿವರಣೆಯನ್ನು ಬದಲಾಯಿಸುತ್ತಿದೆ ಅಥವಾ ಟಾಂಬ್ಲ್ರ್ ನಲ್ಲಿ ನನ್ನ ಟ್ವಿಟ್ಟರ್ ಖಾತೆ ಬದಲಾಗಿದೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ಈ ಟ್ರ್ಯಾಕ್ ಅನ್ನು ನೀವು ನಿಜವಾಗಿಯೂ ಹೊಂದಿಸಬಹುದು ಉಲ್ಲೇಖಿತ ಸಮಯ 2638 ಆದ್ದರಿಂದ ಬಳಕೆದಾರರ ಖಾತೆಗಳು ಬದಲಾಗಿರುವ ಅವರ ಹ್ಯಾಂಡಲ್ ಗಳು ಬದಲಾಗಿರುವ ಉದಾಹರಣೆ ಇಲ್ಲಿದೆ ಯೂಸರ್ ಐಡಿ ಗಳು ನಾನು ಮೊದಲೇ ಹೇಳಿದಂತೆ ಇಪ್ಪತ್ತನಾಲ್ಕು ಈ ಸಂದರ್ಭದಲ್ಲಿ ಐದು ಒಂಬತ್ತು ಐದು ಒಂಬತ್ತು ಎರಡು ಒಂಬತ್ತು ನಾಲ್ಕು ಎರಡು ಒಂದು ಅದು ಹ್ಯಾಂಡಲ್ ಆಗಿದೆ ಅದು ಯೂಸರ್ ಐಡಿ ನಾವು ಅದರ ಟ್ರ್ಯಾಕ್ ಮಾಡುತ್ತೇವೆ ಮತ್ತು ಈ ಹ್ಯಾಂಡಲ್ ಅದನ್ನು ಬದಲಾಯಿಸಿದ ಹೆಸರುಗಳನ್ನು ನೀವು ನೋಡಿದರೆ ಅದು bigeasye ಅಂಡರ್ಸ್ಕೋರ್ ನಿಂದ reezy11 ಗೆ ಎಪಿಸೆರಿಕ್ ಅಂಡರ್ಸ್ಕೋರ್ ಗೆ ಬೇರೆ ಯಾವುದೋ ಸ್ವಾಂಪ್ಸನ್ ಎಕ್ಸ್ ವೈ ಸ್ವಮ್ ಕಿಡ್ ಸರಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಾರಿ ಬದಲಾಗಿದೆ ಇದು ವಾಸ್ತವವಾಗಿ ಹ್ಯಾಂಡಲ್ಗಳನ್ನು ಬದಲಾಯಿಸಿದೆ ಮತ್ತು ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಅದೇ ಬಳಕೆದಾರರ ಖಾತೆಯನ್ನು ನೋಡಿದರೆ ಇದು ನಾಲ್ಕು ಬಾರಿ ಬದಲಾಗಿದೆ ಎಂದು ತೋರುತ್ತದೆ ಆದರೆ ಬಳಕೆದಾರರು ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಹೊಂದಿರುವ ಹ್ಯಾಂಡಲ್ ಗಳ ನಡುವೆ ಸಂಪರ್ಕವಿದೆ ನೀವು ನಿಜವಾಗಿಯೂ ಇದನ್ನು ನೋಡಬಹುದು ಓಹ್ ಇನ್ಸ್ಟಾಗ್ರಾಮ್ ನಲ್ಲಿ ಸ್ವಾಂಪ್ಸನ್ ಇದೆ ನಂತರ ಟ್ವಿಟರ್ ನಲ್ಲಿ ಸ್ವಾಂಪ್ಸನ್ ಅಂಡರ್ಸ್ಕೋರ್ ಇದೆ ಅದು ಅದೇ ವ್ಯಕ್ತಿಯೇ ಉದಾಹರಣೆಗೆ ನಿಮ್ಮಲ್ಲಿ ಅನೇಕರು ಸಾಮಾನ್ಯ ಹೆಸರುಗಳನ್ನು ಹೊಂದಿದ್ದರು ಎಂದು ನನಗೆ ಖಾತ್ರಿಯಿದೆ ಉದಾಹರಣೆಗೆ ಪೊನ್ನುರಗನ್ ಕುಮಾರಗುರು ಅಷ್ಟು ಸಾಮಾನ್ಯವಲ್ಲ ಆದ್ದರಿಂದ ನೀವು ಖಾತೆಯನ್ನು ರಚಿಸಲು ಬಯಸಿದರೆ ಬಹುಶಃ ನೀವು ಒಬ್ಬರೇ ನೀವು ಹ್ಯಾಂಡಲ್ ಪಡೆಯಬಹುದು ಆದರೆ ಸೃಷ್ಟಿ ಗುಪ್ತಾ ಅವರನ್ನು ತೆಗೆದುಕೊಳ್ಳೋಣ ಅದು ತುಂಬಾ ಸಾಮಾನ್ಯವಾಗಿದೆ ನೀವು ಈಗ ಯಾವುದೇ ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿ ಖಾತೆಯನ್ನು ರಚಿಸಲು ಬಯಸಿದರೆ ನೀವು ಸೃಷ್ಟಿ ಗುಪ್ತಾ ಪಡೆಯುವುದಿಲ್ಲ ಆದ್ದರಿಂದ ನೀವು ಬಹುಶಃ ಸೃಷ್ಟಿ ಗುಪ್ತಾ ಒಂದು ಎರಡು ಮೂರು ಸೋನು ಗುಪ್ತಾ ಎರಡು ನಾಲ್ಕು ಆರು ಒಂದು ಒಂಬತ್ತು ಶೂನ್ಯ ಏಳು ಅಂತಹ ವಿಷಯಗಳನ್ನು ಪಡೆಯಲಿದ್ದೀರಿ ಆದ್ದರಿಂದ ನೀವು ಈ ಮಾಹಿತಿಯನ್ನು ಸಹ ಬಳಸಬಹುದು ಹ್ಯಾಂಡಲ್ ನ ಕೆಲವು ಭಾಗಗಳು ತುಂಬಾ ಹೋಲುತ್ತವೆ ಆದ್ದರಿಂದ ಅವರು ಒಂದೇ ವ್ಯಕ್ತಿಯೇ ನೀವು ಈ ಜಕಾರ್ಡ್ನ ಡಿಸ್ಟೆನ್ಸ್ Jacqard's distance ಅನ್ನು ಬಳಸಬಹುದು ಮತ್ತು ಇನ್ನೂ ಹಲವು ಇವೆ ಎಡಿಟ್ ಡಿಸ್ಟೆನ್ಸ್ ಇದು ಒಂದೇ ವ್ಯಕ್ತಿಯೇ ಎಂದು ಹೇಳಲು ಹ್ಯಾಂಡಲ್ ಪರಸ್ಪರ ಎಷ್ಟು ದೂರದಲ್ಲಿದೆ ಎಂಬುದನ್ನು ನೀವು ಕಂಡುಹಿಡಿಯಬಹುದಾದ ಹಲವು ಇತರ ಕ್ರಮಗಳಿವೆ ಆದ್ದರಿಂದ ನಾನು ನಿಮಗೆ ಮೊದಲು ತೋರಿಸಿದ ಅದೇ ಸ್ಲೈಡ್ ನ ಒಂದು ಆವೃತ್ತಿ ಇಲ್ಲಿದೆ ಅಂದರೆ ಬಳಕೆದಾರ ಹೆಸರುಗಳನ್ನು ಸಂಗ್ರಹಿಸಲಾಗಿದೆ ಅದನ್ನು ನಾವು ಈಗ ಚರ್ಚಿಸಿದ್ದೇವೆ ಈಗ ನಾವು ಅವುಗಳನ್ನು ಒಟ್ಟಿಗೆ ಸೇರಿಸಲು ನೀವು ಬಳಸಬಹುದಾದ ಕೆಲವು ವೈಶಿಷ್ಟ್ಯಗಳನ್ನು ನೋಡೋಣ ಮತ್ತು ನಂತರ ಭವಿಷ್ಯವಾಣಿಗಳು ಏನೆಂದು ನಾವು ಕಂಡುಕೊಳ್ಳೋಣ ಹ್ಯಾಂಡಲ್ ಗಳು ಒಂದೇ ಆಗಿವೆಯೇ ಎಂದು ಗುರುತಿಸುವ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಾನು ಮೊದಲು ಐದು ಅಥವಾ ಎಂಟು ಸ್ಲೈಡ್ ಗಳನ್ನು ಹೊಂದಿದ್ದ ಅದೇ ಸ್ಲೈಡ್ ಆಗಿದೆ ಆದ್ದರಿಂದ ನಮ್ಮ ಕೆಲಸದಲ್ಲಿ ಬಹುಶಃ ಬಳಸಿದ ವೈಶಿಷ್ಟ್ಯಗಳ ಈ ಗುಂಪುಗಳು ಇಲ್ಲಿವೆ ಬಳಕೆದಾರ ಹೆಸರು ರಚನೆಯ ನಡವಳಿಕೆ ಅವಳು ಅವಳು ಕೇವಲ ಉಲ್ಲೇಖಿತ ಸಮಯ 2946 ವೈಶಿಷ್ಟ್ಯಗಳನ್ನು ವಿವಿಧ ಬಕೆಟ್ ಗಳಾಗಿ ವರ್ಗೀಕರಿಸಲಾಗಿದೆ ಬಳಕೆದಾರ ಹೆಸರಿನ ವಿಷಯದಲ್ಲಿ ಇದೇ ಉದ್ದವಿದೆ ಒಂದೇ ರೀತಿಯ ಅಕ್ಷರಗಳ ಆಯ್ಕೆ ಟ್ವಿಟರ್ ನಲ್ಲಿ ಪೊಂಗುರು ಮತ್ತು ಲಿಂಕ್ಡ್ಇನ್ ನಲ್ಲಿ ಟೊಂಗೋರಿಯಾ ಇಪ್ಪತ್ತನಾಲ್ಕು ಅಕ್ಷರಗಳ ಇದೇ ರೀತಿಯ ಜೋಡಣೆ ಮತ್ತು ತಾತ್ಕಾಲಿಕ ನಡವಳಿಕೆಯ ವೈಶಿಷ್ಟ್ಯವೂ ಉದ್ದದ ವಿಕಸನ ನಾನು ಆರರಿಂದ ಪ್ರಾರಂಭಿಸಿದೆ ಈಗ ಏಳಕ್ಕೆ ಈಗ ಅದು ಎಂಟು ಯಾವ ರೀತಿಯ ಅಕ್ಷರಗಳು ಬದಲಾಗುತ್ತಿವೆ ಅಕ್ಷರಗಳ ಆಯ್ಕೆಯ ವಿಕಸನ ಹೀಗೆ ನೀವು ಇಲ್ಲಿ ನೋಡಿದರೆ ಈ ಎಲ್ಲಾ ವೈಶಿಷ್ಟ್ಯಗಳು ಅಥವಾ ಈ ಕೆಲವು ವೈಶಿಷ್ಟ್ಯಗಳನ್ನು ಇಲ್ಲಿ ಚರ್ಚಿಸಬಹುದು ನೀವು ಖಾತೆಯ ವಿವರಗಳನ್ನು ನೋಡಿದರೆ ಬಹುಶಃ ಈ ಬಳಕೆದಾರರು ಪ್ರಾರಂಭಿಸಿದ್ದಾರೆ ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಮ್ ಎರಡೂ ಒಂದೇ ಆಗಿರುತ್ತವೆ ಮತ್ತು ನಂತರ ಕೆಲವು ಸಮಯದ ನಂತರ ವ್ಯಕ್ತಿಯು ಎಪಿಸೆರಿಕ್ ಅನ್ನು ಹೊಂದಿದ್ದು ಟ್ವಿಟ್ಟರ್ ನಲ್ಲಿ ಮೂರನೆಯದು ಒಂದೇ ಆಗಿರುತ್ತದೆ ಇನ್ಸ್ಟಾಗ್ರಾಮ್ ನಲ್ಲಿ ಎರಡನೆಯದು ಟ್ವಿಟ್ಟರ್ ನಲ್ಲಿ ಐದನೇ ಸ್ಥಾನವು ಇನ್ಸ್ಟಾಗ್ರಾಮ್ ನಲ್ಲಿ ಮೂರನೆಯದನ್ನು ಹೋಲುತ್ತದೆ ಆದ್ದರಿಂದ ನೀವು ಈ ವಿಕಾಸವನ್ನು ಕಂಡುಹಿಡಿಯಬಹುದು ಮತ್ತು ಇದರಿಂದ ಏನಾದರೂ ಮಾಡಬಹುದು ಸಾಂದರ್ಭಿಕ ಮರುಬಳಕೆ ಮಾದರಿಗಳು ಇವಾಗಿವೆ ಆದ್ದರಿಂದ ಸಾಮಾನ್ಯ ಬಳಕೆದಾರ ಹೆಸರು ಅದೇ ಬಳಕೆದಾರ ಹೆಸರು ಬಳಸಲಾಗುತ್ತಿದೆ ಮತ್ತು ವೈಶಿಷ್ಟ್ಯಗಳು ಮತ್ತೆ ತಾತ್ಕಾಲಿಕ ಆದೇಶ ಅಕ್ಷರಗಳು ಅವುಗಳನ್ನು ಹೇಗೆ ಇರಿಸಲಾಗುತ್ತದೆ ನೀವು ಈ ಎಲ್ಲಾ ವೈಶಿಷ್ಟ್ಯಗಳನ್ನು ಬಳಸಬಹುದು ಅಂದರೆ ಪರಿಧಿ ಇದನ್ನು ಬಳಕೆದಾರ ಹೆಸರುಗಳಾದ್ಯಂತ ವರ್ತನೆಯ ಮಾದರಿಗಳಾಗಿ ಹೆಚ್ಚು ಕರೆಯುತ್ತಾರೆ ಹ್ಯಾಂಡಲ್ ಗಳು ಒಂದೇ ಆಗಿವೆಯೇ ಮತ್ತು ನಾವು ಹೊಂದಿದ್ದ ವೈಶಿಷ್ಟ್ಯಗಳ ಗುಂಪುಗಳ ಸಂಖ್ಯೆಯು ಸುಮಾರು ಐವತ್ತಾರು ಆಗಿದೆಯೇ ಎಂದು ಹೇಳಲು ನೀವು ಈ ವೈಶಿಷ್ಟ್ಯಗಳನ್ನು ಬಳಸಬಹುದು ಮತ್ತು ನೀವು ಖಾತೆಯನ್ನು ನೆನಪಿಸಿಕೊಂಡರೆ ನೀವು ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯ ವಿಭಾಗವನ್ನು ನೆನಪಿಸಿಕೊಂಡರೆ ಅದು ವಾರ ಒಂದು ಅಥವಾ ವಾರ ಎರಡು ನಾವು ನೋಡಿದ್ದೇವೆ ಎಂದು ಭಾವಿಸುತ್ತೇನೆ ನಂತರ ನಾವು ಟ್ವೀಟ್ ಕ್ರೆಡ್ ನಲ್ಲಿ ನಲವತ್ತೈದು ವೈಶಿಷ್ಟ್ಯಗಳನ್ನು ನೋಡಿದ್ದೇವೆ ಮತ್ತು ಟ್ವಿಟ್ಟರ್ ನಲ್ಲಿನ ನಂಬಿಕೆಯ ವಿಷಯದಲ್ಲಿ ಟ್ವಿಟ್ಟರ್ ನಲ್ಲಿ ಪೋಸ್ಟ್ ಮಾಡಲಾದ ಈ ನಿರ್ದಿಷ್ಟ ವಿಷಯವು ವಿಶ್ವಾಸಾರ್ಹವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಅದಿತಿ ಬಳಸಿದ ನಲವತ್ತೈದು ವೈಶಿಷ್ಟ್ಯಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ಈಗ ನಾವು ಬಳಕೆದಾರರಿಂದ ವಿವರಗಳನ್ನು ಹೊಂದಿದ್ದೇವೆ ಹ್ಯಾಂಡಲ್ ಗಳಿಂದ ವಿವರಗಳನ್ನು ಹೊಂದಿದ್ದೇವೆ ವೈಶಿಷ್ಟ್ಯಗಳಲ್ಲಿನ ಬದಲಾವಣೆಗಳೇನು ಮತ್ತು ನಾವೆಲ್ಲರೂ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಬಳಕೆದಾರರು ಅಭ್ಯರ್ಥಿಗಳ ಗುಂಪುಗಳನ್ನು ರಚಿಸಲು ಕರೆ ಮಾಡಲು ಮತ್ತು ನಂತರ ವಾಸ್ತವವಾಗಿ ತೀರ್ಪು ನೀಡಲು ಔಟ್ಪುಟ್ ಅನ್ನು ಈ ರೀತಿ ನೀಡಬೇಕು ಇಲ್ಲಿ ಸೋನು ಗುಪ್ತಾ ಮತ್ತು ಸೋನು ಗುಪ್ತಾ ಒಂದು ಎರಡು ಮೂರು ಒಂದೇ ಆಗಿರುವ ಸಂಭವನೀಯತೆ ಶೂನ್ಯ ದಶಮಾಂಶ ಒಂಬತ್ತು ಅದಕ್ಕೆ ವಿರುದ್ಧವಾಗಿ ಸೋನು ಗುಪ್ತಾ ಮತ್ತು ಸೋನು ಗುಪ್ತಾ ಶೂನ್ಯ ಒಂಬತ್ತು ಒಂದು ಏಳು ಸಂಭವನೀಯತೆ ಸುಮಾರು ಶೂನ್ಯ ದಶಮಾಂಶ ನಾಲ್ಕು ಆದ್ದರಿಂದ ನೀವು ವಾಸ್ತವವಾಗಿ ಔಟ್ಪುಟ್ ಆಗಿ ನೀಡಬಹುದು ಅದು ಕೊನೆಯ ಭಾಗವಾಗಿದೆ ಈಗ ವಿವರಗಳು ಆದ್ದರಿಂದ ಇಲ್ಲಿಯವರೆಗೆ ಇದನ್ನು ಹೇಗೆ ಮಾಡಬಹುದು ಎಂಬುದರ ಕುರಿತು ಹೆಚ್ಚು ಸೈದ್ಧಾಂತಿಕವಾಗಿತ್ತು ಬಹು ಸಾಮಾಜಿಕ ನೆಟ್ವರ್ಕ್ ಗಳಿಂದ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಪಡೆಯುವಲ್ಲಿ ಮತ್ತು ನಾವು ನಿಜವಾಗಿ ಎಷ್ಟು ಚೆನ್ನಾಗಿ ಲಿಂಕ್ ಮಾಡಬಹುದು ಎಂಬುದನ್ನು ಕಂಡುಹಿಡಿಯುವ ವಿಷಯದಲ್ಲಿ ಪರಿಶಿ ಏನು ಮಾಡಿದ್ದಾರೆ ಎಂಬುದನ್ನು ಈಗ ನೋಡೋಣ ಆದ್ದರಿಂದ ನಾವು ಕೆಲವು ನಿರ್ದಿಷ್ಟ ಉದಾಹರಣೆಗಳನ್ನು ನೋಡೋಣ ಈ ಸಂದರ್ಭದಲ್ಲಿ ನಾವು ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಮತ್ತು ಟಾಂಬ್ಲ್ರ್ ಟ್ವಿಟ್ಟರ್ ಮತ್ತು ಫೇಸ್ ಬುಕ್ ನಡುವೆ ಸಂಗ್ರಹಿಸಿದ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ನೋಡುತ್ತಿದ್ದೇವೆ ಹಿಂದಿನ ಬಳಕೆದಾರರ ಹೆಸರುಗಳನ್ನು ಸಂಗ್ರಹಿಸಲಾಗಿದೆ ಇಪ್ಪತ್ತೊಂದು ಸಾವಿರ ಸಕಾರಾತ್ಮಕ ಜೋಡಿಗಳು ಅಂದರೆ ಈ ಸಾಮಾಜಿಕ ನೆಟ್ವರ್ಕ್ ಗಳಿಂದ ಸಂಗ್ರಹಿಸಿದ ವಿವರಗಳು ಮತ್ತು ಹಿಂದಿನ ಬಳಕೆದಾರರ ಹೆಸರುಗಳು ಟ್ವಿಟ್ಟರ್ ನಲ್ಲಿ ಮಾತ್ರ ಲಭ್ಯವಿದೆ ಆದರೆ ಇತರ ಪ್ರೊಫೈಲ್ ಗಳಲ್ಲಿ ಪ್ರಸ್ತುತ ಬಳಕೆದಾರ ಹೆಸರುಗಳು ಲಭ್ಯವಿರುವುದು ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ಆದ್ದರಿಂದ ಮೂಲಭೂತ ಕಲ್ಪನೆಯೆಂದರೆ ಪ್ರಸ್ತುತ ಮತ್ತು ಹಿಂದಿನ ಬಳಕೆದಾರರ ಹ್ಯಾಂಡಲ್ಗಳ ಮಲ್ಟಿಪಲ್ ಸಾಮಾಜಿಕ ನೆಟ್ವರ್ಕ್ಗಳ ನಡುವೆ ಅ೦ಕಿ ಸ೦ಖ್ಯೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಮತ್ತು ಇದನ್ನು ಹೇಗೆ ಒಟ್ಟುಗೂಡಿಸಲಾಗಿದೆ ಮತ್ತು ಈ ಹ್ಯಾಂಡಲ್ ಗಳು ಒಂದೇ ಆಗಿವೆಯೇ ಎಂದು ಕಂಡುಹಿಡಿಯಲು ಯಾವ ರೀತಿಯ ಕಾರ್ಯವಿಧಾನಗಳನ್ನು ಬಳಸಲಾಗಿದೆ ಮತ್ತು ನಾನು ನಿಮಗೆ ಮೊದಲು ತೋರಿಸಿದ ಅದೇ ರೇಖಾಚಿತ್ರವಾಗಿದೆ ಹ್ಯಾಂಡಲ್ ಗಳನ್ನು ತೆಗೆದುಕೊಳ್ಳಿ ಕೆಲವು ವೈಶಿಷ್ಟ್ಯಗಳನ್ನು ಅರ್ಥಮಾಡಿಕೊಳ್ಳಿ ವೈಶಿಷ್ಟ್ಯಗಳನ್ನು ಒಟ್ಟಿಗೆ ಇರಿಸಿ ಮತ್ತು ಸ್ಕೋರ್ ರಚಿಸಿ ಮತ್ತು ಅದನ್ನೇ ಇಲ್ಲಿ ಮಾಡಲಾಗುತ್ತದೆ ಎರಡು ವಿಧಾನಗಳನ್ನು ಮಾಡಲಾಗುತ್ತದೆ ಒಂದು ನೀವು ಕೇವಲ ವೈಶಿಷ್ಟ್ಯಗಳನ್ನು ಮಾತ್ರ ಮಾಡುತ್ತೀರಿ ಮತ್ತು ನಾವು ಮಾಡಿದ ಇನ್ನೊಂದು ವಿಧಾನವೆಂದರೆ ವರ್ಗೀಕರಣವನ್ನು ಮಾಡಿ ಮತ್ತು ನಂತರ ಅದನ್ನು ಅನ್ವಯಿಸಿ ಮತ್ತು ಅದು ಅದೇ ಬಳಕೆದಾರರೇ ಎಂದು ಕಂಡುಹಿಡಿಯುವುದು ಬಳಸಿದ ವಿಭಿನ್ನ ವಿಧಾನಗಳು ಇಲ್ಲಿವೆ ಅಂದರೆ ನಿಖರ ಹೊಂದಾಣಿಕೆ ಬಲ ಹ್ಯಾಂಡಲ್ ಗಳ ನಿಖರ ಹೊಂದಾಣಿಕೆ ಸಬ್ಸ್ಟ್ರಿಂಗ್ ಹೊಂದಾಣಿಕೆ ಮತ್ತು ನಂತರ ವರ್ಗೀಕರಣಗಳು ವಿಭಿನ್ನ ವರ್ಗೀಕರಣಗಳನ್ನು ಅನ್ವಯಿಸಲಾಗಿದೆ ಮತ್ತು ನೀವು ಮೊದಲ ಮತ್ತು ಐದನೆಯದನ್ನು ನೋಡಿದರೆ ಅವು ಗರಿಷ್ಟ ನಿಖರತೆಯನ್ನು ಹೊಂದಿತ್ತು ಮೂಲಭೂತವಾಗಿ ನೀವು ಹ್ಯಾಂಡಲ್ ಗಳನ್ನು ನೋಡಿದರೆ ಹ್ಯಾಂಡಲ್ ಗಳು ಒಂದೇ ರೀತಿ ಕಾಣುತ್ತವೆ ಮತ್ತು ಅವು ನಿಖರವಾಗಿ ಹೊಂದಾಣಿಕೆಯಾಗಿದ್ದರೆ ಅವರು ಒಂದೇ ಬಳಕೆದಾರರಾಗುವ ಹೆಚ್ಚಿನ ಸಂಭವನೀಯತೆ ಇರುತ್ತದೆ ಅಂದರೆ ಕಡಿಮೆ ಸಂಭವನೀಯತೆ ಅವರು ವಾಸ್ತವವಾಗಿ ವಿಭಿನ್ನ ಬಳಕೆದಾರರಾಗಿರುತ್ತಾರೆ ಮತ್ತು ನಾವು ಎಸ್ ವಿ ಎಂ ವರ್ಗೀಕರಣವನ್ನು ಬಳಸಿದರೆ ಮತ್ತು ನಂತರ ಅದನ್ನು ಅನ್ವಯಿಸಿದರೆ ನಾವು ಮಾತನಾಡಿದ ಎಲ್ಲಾ ಇಪ್ಪತ್ತಾರು ವೈಶಿಷ್ಟ್ಯಗಳನ್ನು ಬಳಸಿಕೊಂಡು ಅದೇ ಬಳಕೆದಾರರು ಎಲ್ಲವನ್ನು ಬಳಸುತ್ತಿದ್ದಾರೆಯೇ ಎಂದು ಕಂಡುಹಿಡಿಯಲು ಹೆಚ್ಚಿನ ಸಂಭವನೀಯತೆ ಇರುತ್ತದೆ ಸುಮಾರು ಎಪ್ಪತ್ತಾರು ಶೇಕಡಾ ಅವರು ವಾಸ್ತವವಾಗಿ ಅದೇ ಹ್ಯಾಂಡಲ್ ಗಳು ಎಂಬುದನ್ನು ಕಂಡುಹಿಡಿಯಲು ನಿಖರತೆ ಇರುತ್ತದೆ ಹಾಗಾದರೆ ನಾನು ನಿಮಗೆ ಕೆಲವನ್ನು ತೋರಿಸುತ್ತೇನೆ ಏಕೆ ಹಾಗಾದರೆ ಈ ಜಾಹೀರಾತನ್ನು ಜನರಿಗೆ ಕಳುಹಿಸಲು ನಾನು ಪ್ರಾರಂಭಿಸಿದ ಪ್ರೇರಣೆ ನಿಮಗೆ ನೆನಪಿದ್ದರೆ ನನ್ನ ಹಣವನ್ನು ವ್ಯರ್ಥ ಮಾಡಲು ನಾನು ಬಯಸುವುದಿಲ್ಲ ನಾವು ಹಿಂತಿರುಗಿ ಮತ್ತು ಪ್ರೇರಣೆಗೆ ಸಂಪರ್ಕಿಸೋಣ ಫೇಸ್ಬುಕ್ ಮತ್ತು ಟ್ವಿಟರ್ ನಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಪಿ ಕೆ ಅಥವಾ ಎನ್ ಪಿ ಟಿ ಇ ಎಲ್ ಜಾಹೀರಾತು ಕಳುಹಿಸಲು ಬಯಸಿದರೆ ನಾವು ಈ ಮಾಹಿತಿಯನ್ನು ಕೇವಲ ಒಬ್ಬ ಬಳಕೆದಾರರಿಗೆ ಒಮ್ಮೆ ಮಾತ್ರ ಕಳುಹಿಸಬೇಕು ನೀವು ನಕಲು ಮಾಡಲು ಮತ್ತು ಹಣವನ್ನು ವ್ಯರ್ಥ ಮಾಡಲು ಬಯಸುವುದಿಲ್ಲ ಅದು ನಾನು ಪ್ರಾರಂಭಿಸಿದ ಪ್ರೇರಣೆಯಾಗಿದೆ ಆದರೆ ಪ್ರೇರಣೆಯು ಇತರ ಹಲವು ವಿಷಯಗಳಾಗಿರಬಹುದು ಕೆಲವು ಉದಾಹರಣೆಗಳೂ ಇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ನೋಡಿದರೆ ಬಳಕೆದಾರರ ಭಾವನೆಗಳು ನೀವು ತೆಗೆದುಕೊಳ್ಳುವ ಯಾವುದೇ ವಿಷಯವನ್ನು ನಾವು ತೆಗೆದುಕೊಳ್ಳೋಣ ಎಡಭಾಗದಲ್ಲಿರುವುದು ಫೇಸ್ಬುಕ್ ನಲ್ಲಿದೆ ಬಲಭಾಗದಲ್ಲಿರುವುದು ಟ್ವಿಟರ್ ನಲ್ಲಿದೆ ನೀವು ನಿಜವಾಗಿಯೂ ಅರ್ಥಮಾಡಿಕೊಳ್ಳಲು ಬಯಸುತ್ತೀರಿ ಎಂದಾದರೆ ಉದಾಹರಣೆಗೆ ನೀವು ಇದನ್ನು ನೋಡಿ ಈ ಜನರ ಭಾವನೆಗಳು ಫೇಸ್ಬುಕ್ ಮತ್ತು ಟ್ವಿಟರ್ ನಲ್ಲಿ ವ್ಯಕ್ತವಾಗಿದೆಯೇ ಅವರು ಒಂದೇ ಆಗಿದ್ದಾರೆಯೇ ಮತ್ತು ಅವರು ಒಂದೇ ಆಗಿದ್ದರೆ ಅಥವಾ ಅವರು ವಿಭಿನ್ನವಾಗಿದ್ದರೆ ಅವರು ಒಂದೇ ಬಳಕೆದಾರರೇ ಎಂದು ನೀವು ಅರ್ಥಮಾಡಿಕೊಳ್ಳಲು ಬಯಸುತ್ತೀರಿ ಆದ್ದರಿಂದ ಯಾವುದೇ ವಿಷಯದ ನಕಾರಾತ್ಮಕ ಭಾವನೆಯು ಎಲ್ಲಾ ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿನ ಎಲ್ಲಾ ನಕಾರಾತ್ಮಕ ಭಾವನೆಗಳ ಮೊತ್ತವಲ್ಲ ಆದರೆ ನೀವು ಗಮನಿಸಲು ಬಯಸುವ ಅನನ್ಯ ವ್ಯಕ್ತಿಗಳು ಮಾತ್ರ ಉಲ್ಲೇಖಿತ ಸಮಯ 3652 ಸರಿ ಎಂದು ನೀವು ಅಳೆಯಬಹುದು ಏಕೆಂದರೆ ನಾನು ಫೇಸ್ಬುಕ್ ನಲ್ಲಿ ಏನನ್ನಾದರೂ ಧನಾತ್ಮಕವಾಗಿ ಹೇಳಿದರೆ ಮತ್ತು ಟ್ವಿಟರ್ ನಲ್ಲಿ ಧನಾತ್ಮಕವಾಗಿ ಹೇಳುತ್ತಿರುವ ನಾನು ಅದೇ ವ್ಯಕ್ತಿ ಅದು ನೀವಾಗಿದ್ದರೆ ನೀವು ಧನಾತ್ಮಕತೆಯನ್ನು ಎರಡು ಬಾರಿ ಅಳೆಯಲು ಸಾಧ್ಯವಿಲ್ಲ ಆದರೆ ಅದು ಕೇವಲ ಒಂದು ವ್ಯಕ್ತಿಯ ಭಾವನೆಯಾಗಿದೆ ಸರಿ ಆದ್ದರಿಂದ ಇದು ಮತ್ತೊಂದು ಪ್ರೇರಣೆಯಾಗಿದೆ ಇತರ ಪ್ರೇರಣೆಯೆಂದರೆ ಈ ಗುರುತಿನ ನಿರ್ಣಯವು ಆಸಕ್ತಿದಾಯಕ ಸಮಸ್ಯೆಯಾಗಲು ಇತರ ಕಾರಣವೆಂದರೆ ನೀವು ನಿಜವಾಗಿ ನೋಡಬಹುದು ಕಾನೂನು ಜಾರಿಯನ್ನು ಸಹ ಬಳಸಬಹುದು ಅಂದರೆ ಯಾರೋ ದುರುದ್ದೇಶಪೂರಿತ ವೀಡಿಯೊ ವನ್ನು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಮತ್ತು ಅದೇ ವೀಡಿಯೊ ವನ್ನು ಟ್ವಿಟರ್ ನಲ್ಲಿ ಅಪ್ಲೋಡ್ ಮಾಡಿದ ಮತ್ತೊಂದು ಹ್ಯಾಂಡಲ್ ಇದೆ ಅದನ್ನು ಪೋಸ್ಟ್ ಮಾಡುತ್ತಿರುವವರು ಅದೇ ವ್ಯಕ್ತಿಯೇ ಎಂದು ಈಗ ನಾನು ಕಂಡುಹಿಡಿಯಲು ಬಯಸುತ್ತೇನೆ ಟ್ವಿಟರ್ ನಲ್ಲಿ ಯಾರೋ ಕೆಲವು ವ್ಯಕ್ತಿಗಳು ಅಥವಾ ಕೆಲವು ಸಂಘಟನೆಗಳ ವಿರುದ್ಧ ಮಾತನಾಡುತ್ತಿದ್ದಾರೆ ಮತ್ತು ಬೇರೆ ನೆಟ್ವರ್ಕ್ ನಲ್ಲಿರುವ ಕೆಲವು ವ್ಯಕ್ತಿಗಳು ಅಥವಾ ಕೆಲವು ಸಂಸ್ಥೆಗಳ ವಿರುದ್ಧ ಮಾತನಾಡುವ ಮತ್ತೊಂದು ಹ್ಯಾಂಡಲ್ ಇದೆ ಇದು ಒಂದೇ ವ್ಯಕ್ತಿಯೇ ಎಂದು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ ಏಕೆಂದರೆ ಅವರು ಇಬ್ಬರು ವ್ಯಕ್ತಿಗಳು ಮತ್ತು ಇಬ್ಬರನ್ನು ಹುಡುಕುವಲ್ಲಿ ಸಮಯವನ್ನು ವ್ಯರ್ಥ ಮಾಡಲು ಬಯಸುವುದಿಲ್ಲ ಆದರೆ ಅವರು ಕೇವಲ ಒಬ್ಬ ವ್ಯಕ್ತಿಯನ್ನು ಬೆನ್ನಟ್ಟಿ ಹಿಡಿಯಬೇಕು ಆದ್ದರಿಂದ ಅದು ಪ್ರೇರಣೆಯಾಗಿದೆ ಈ ಎರಡು ಹ್ಯಾಂಡಲ್ ಗಳು ಒಂದೇ ಆಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಮತ್ತೊಂದು ಪ್ರೇರಣೆಯಾಗಿದೆ ಆದ್ದರಿಂದ ಈ ಕೆಲಸವನ್ನು ಮಾಡಲು ಬಹಳ ಆಸಕ್ತಿದಾಯಕ ಪ್ರೇರಣೆ ಇದೆ ಮತ್ತು ವಾಸ್ತವವಾಗಿ ಪ್ರಯತ್ನಿಸಬಹುದಾದ ಬಹಳಷ್ಟು ಆಸಕ್ತಿದಾಯಕ ವಿಷಯಗಳಿವೆ ಹಾಗಾಗಿ ಈ ಭಾಗದಿಂದ ಕೊನೆಯದಾಗಿ ತಿಳಿದುಕೊಳ್ಳುವುದು ಪ್ರೊಫೈಲ್ ಲಿಂಕ್ ಮಾಡುವುದು ಅನೇಕ ಸಂಸ್ಥೆಗಳಿಗೆ ಅಗತ್ಯವಾಗಬಹುದು ಏಕೆಂದರೆ ನಾನು ನನ್ನ ಹಣವನ್ನು ವ್ಯರ್ಥ ಮಾಡಲು ಬಯಸುವುದಿಲ್ಲ ನಾನು ನಿಜವಾಗಿಯೂ ಅರ್ಥಮಾಡಿಕೊಳ್ಳಲು ಬಯಸುತ್ತೇನೆ ಎಷ್ಟು ಜನರು ಪೋಸ್ಟ್ ಮಾಡಿದ್ದಾರೆ ನಿಜವಾಗಿ ಧನಾತ್ಮಕ ಅಥವಾ ಋಣಾತ್ಮಕತೆಯ ಪರಿಮಾಣ ಏನು ಅಥವಾ ಆನ್ಲೈನ್ ನಲ್ಲಿ ನಿಜವಾಗಿ ಯಾರು ಮಾತನಾಡುತ್ತಿದ್ದಾರೆ ಎಂದು ಕಂಡುಹಿಡಿಯಲು ಮತ್ತು ಬಳಕೆದಾರರನ್ನು ಲಿಂಕ್ ಮಾಡಲು ನಾನು ಬಯಸುತ್ತೇನೆ ಮತ್ತು ಈ ಕೆಲಸದ ತೀರ್ಮಾನಗಳು ಮೂಲಭೂತವಾಗಿ ನೀವು ಜನರು ಹೊಂದಿರುವ ಪ್ರಸ್ತುತ ಹ್ಯಾಂಡಲ್ ಗಳ ಮೇಲೆ ಮಾತ್ರ ಮಾಡಬೇಕಾಗಿಲ್ಲ ಜನರು ಹೊಂದಿರುವ ಪ್ರಸ್ತುತ ಮಾಹಿತಿ ಹಿಂದಿನ ದಕ್ಷತೆ ನಿಖರತೆಯನ್ನು ಸಾಬೀತುಪಡಿಸಬಹುದಾದಂತಹವುಗಳನ್ನು ಸಹ ಬಳಸುವುದರಿಂದ ಮತ್ತು ಚಿತ್ರದಲ್ಲಿ ಇರುವ ಪರಿಧಿ ಅವರು ಈ ವಿಷಯದ ಕುರಿತು ಮಾಡಿದ ಕೆಲಸದಿಂದ ಪಿಎಚ್ಡಿ Ph ಪದವಿ ಪಡೆದಿದ್ದಾರೆ ಇದನ್ನು ಈ ವಾರ ಪ್ರಯತ್ನಿಸಲು ಬಿಟ್ಟು ಹೋಗುತ್ತಿದ್ದೇನೆ ನಾವು ಬಹುಶಃ ಇದನ್ನು ನಾವು ಹೊಂದಿರುವ ರಸಪ್ರಶ್ನೆಗೆ ಅಥವಾ ಕೋರ್ಸ್ ಗಾಗಿ ನಾವು ಹೊಂದಿರುವ ಹೋಮ್ವರ್ಕ್ ಗೆ ಸಂಪರ್ಕಿಸಬಹುದು ಆದರೆ ಇಲ್ಲಿ ನೀವು ಪ್ರಯತ್ನಿಸಬೇಕು ಎಂದು ನಾನು ಬಯಸುತ್ತೇನೆ ನಿಮ್ಮ ಎರಡು ವಿಭಿನ್ನ ಸಾಮಾಜಿಕ ನೆಟ್ವರ್ಕ್ ಗಳಲ್ಲಿ ನಿಮ್ಮ ಎರಡು ಖಾತೆಗಳನ್ನು ತೆಗೆದುಕೊಳ್ಳಿ ಅಂದರೆ ಫೇಸ್ ಬುಕ್ ಮತ್ತು ಟ್ವಿಟ್ಟರ್ ಕೇವಲ ಫೇಸ್ ಬುಕ್ ಮತ್ತು ಟ್ವಿಟರ್ ಗೆ ಮಾತ್ರ ನೋಡೋಣ ಈ ಎರಡು ಹ್ಯಾಂಡಲ್ ಗಳನ್ನು ತೆಗೆದುಕೊಳ್ಳಿ ನೀವು ನಿಜವಾಗಿ ಮಾಡಬಹುದಾದ ಎಲ್ಲಾ ವಿಷಯಗಳನ್ನು ಪಟ್ಟಿ ಮಾಡಿ ಈ ಎರಡು ಖಾತೆಗಳನ್ನು ನೀವು ನಿಜವಾಗಿಯೂ ಲಿಂಕ್ ಮಾಡುವ ವಿವಿಧ ವಿಧಾನಗಳನ್ನು ಕಂಡುಹಿಡಿಯಿರಿ ನಾವು ಮಾತನಾಡಿರುವ ವೈಶಿಷ್ಟ್ಯಗಳು ವೈಶಿಷ್ಟ್ಯಗಳನ್ನು ಪಟ್ಟಿ ಮಾಡಿ ಸರಿ ಇವುಗಳು ಅಥವಾ ಇನ್ನೂ ಅನೇಕರು ಇರಬಹುದು ಇವುಗಳನ್ನು ಪಟ್ಟಿ ಮಾಡಿ ಮತ್ತು ಎರಡು ವಿಭಿನ್ನ ಖಾತೆ ನೆಟ್ವರ್ಕ್ ಗಳಂತೆ ಕಾಣುವಂತೆ ಪ್ರೊಫೈಲ್ ನಲ್ಲಿ ನೀವು ಬದಲಾಯಿಸುವ ವಿಷಯಗಳನ್ನು ಪಟ್ಟಿ ಮಾಡಿ ನೀವು ಎರಡೂ ರೀತಿಯಲ್ಲಿ ಮಾಡಬಹುದು ಎರಡು ವಿಭಿನ್ನ ಖಾತೆಗಳನ್ನು ಮಾಡಲು ನೀವು ಬದಲಾಯಿಸುವ ವಿಷಯಗಳನ್ನು ನೀವು ಪಟ್ಟಿ ಮಾಡಬಹುದು ಅಥವಾ ಅದೇ ಖಾತೆಯನ್ನು ಮಾಡಲು ನೀವು ಮಾಡುವ ವಿಷಯಗಳನ್ನು ಪಟ್ಟಿ ಮಾಡಬಹುದು ಅದನ್ನು ಫೋರಮ್ ನಲ್ಲಿ ಹಂಚಿಕೊಳ್ಳಿ ನೀವು ನಿಜವಾಗಿ ಏನನ್ನು ತರುತ್ತೀರಿ ಎಂದು ನೋಡೋಣ ಚಟುವಟಿಕೆ ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಫೇಸ್ಬುಕ್ ಖಾತೆಯನ್ನು ತೆಗೆದುಕೊಳ್ಳಿ ನಿಮ್ಮದನ್ನು ತೆಗೆದುಕೊಳ್ಳಿ ನಿಮ್ಮ ಟ್ವಿಟರ್ ಖಾತೆಯನ್ನು ತೆಗೆದುಕೊಳ್ಳಿ ಲಭ್ಯವಿರುವ ವೈಶಿಷ್ಟ್ಯಗಳನ್ನು ಪಟ್ಟಿ ಮಾಡಿ ನೀವು ನಿಜವಾಗಿಯೂ ಖಾತೆಗಳೊಂದಿಗೆ ಸಂಪರ್ಕಿಸಬಹುದು ಎಂದು ನೀವು ಭಾವಿಸುತ್ತೀರಿ ಮತ್ತು ಪಟ್ಟಿ ಅದು ಮೊದಲ ಔಟ್ಪುಟ್ ಎರಡನೇ ಔಟ್ಪುಟ್ ನೀವು ಅದೇ ರೀತಿ ಕಾಣುವಂತೆ ಮಾಡುವ ಎಲ್ಲಾ ವಿಷಯಗಳನ್ನು ಪಟ್ಟಿ ಮಾಡಿ ಅದು ಎರಡನೇ ಖಾತೆ ಎರಡನೇ ಔಟ್ಪುಟ್ ಮೂರನೆಯ ಔಟ್ಪುಟ್ ನೀವು ಮಾಡುವ ಎಲ್ಲಾ ವಿಷಯಗಳನ್ನು ಪಟ್ಟಿ ಮಾಡುವುದು ಅದು ಎರಡು ವಿಭಿನ್ನ ಖಾತೆಗಳಾಗಿವೆ ಆದ್ದರಿಂದ ನಾನು ಈ ವಾರ 8 1 ಗಾಗಿ ಚರ್ಚಿಸಲು ಬಯಸಿದ್ದು ಇದನ್ನೇ 2 ನೇ ವಾರವನ್ನು ಪ್ರಾರಂಭಿಸಿದಾಗ ನಾನು ಬೇರೆ ವಿಷಯದೊಂದಿಗೆ ಮುಂದುವರಿಯುತ್ತೇನೆ